ಈ ವರ್ಗದಲ್ಲಿ ನಾವು ತಾಂತ್ರಿಕ ಬರವಣಿಗೆಯಲ್ಲಿ ಈ ವಿಷಯದಲ್ಲಿ ಕೆಲವು ವಿವರಗಳನ್ನು ನೋಡುತ್ತಿದ್ದೇವೆ ಈಗ ತಾಂತ್ರಿಕ ಬರವಣಿಗೆಯು ಔಪಚಾರಿಕ ಸಂಶೋಧನೆ ಮಾಡುವುದರಲ್ಲಿ ಬಹಳ ಮುಖ್ಯವಾದ ಭಾಗವಾಗಿದೆ ಮತ್ತು ತಾಂತ್ರಿಕ ಬರಹವನ್ನು ನೋಡಲು ಈ ವರ್ಗವನ್ನು ನಾವು ವಿನಿಯೋಗಿಸುತ್ತೇವೆ ಇತರ ವರ್ಗಗಳ ಬರವಣಿಗೆಯಿಂದ ತಾಂತ್ರಿಕ ಬರವಣಿಗೆ ತುಂಬಾ ವಿಭಿನ್ನವಾದ ಕಾರಣ ಈ ವರ್ಗವನ್ನು ಅನುಸರಿಸುವುದು ಮುಖ್ಯವಾಗಿದೆ ಹಾಗಾಗಿ ಈ ವರ್ಗದ ಮೂಲಕ ನಾನು ತಾಂತ್ರಿಕ ಬರವಣಿಗೆಯ ಬಗ್ಗೆ ವಿಶೇಷ ಏನು ಹೈಲೈಟ್ ಮಾಡಲು ಪ್ರಯತ್ನಿಸುತ್ತೇನೆ ನೀವು ತಾಂತ್ರಿಕ ಬರವಣಿಗೆ ಬಗ್ಗೆ ಗಮನ ಹರಿಸಬೇಕಾದರೆ ನೀವು ತಿಳಿದಿರಬೇಕಾದ ಅಂಶಗಳು ಯಾವುವು ನೀವು ಅದನ್ನು ಮಾಡಲು ಪ್ರಯತ್ನಿಸಿದಾಗ ಇದರಿಂದ ಹೊರಬರುವ ವಿಷಯ ಏನು ಸರಿ ನಾನು ತಾಂತ್ರಿಕ ಬರಹವನ್ನು ಹೇಳಿದಾಗ ಅದು ನಿಜವಾಗಿಯೂ ನಾನು ಅಲ್ಲಿ ಹಾಕಿದ ಸಾಮಾನ್ಯ ಪದವಾಗಿದೆ ಹೆಚ್ಚು ನಿರ್ದಿಷ್ಟವಾಗಿ ಹೇಳುವುದಾದರೆ ನಾವು ಏನು ಮಾಡಬೇಕೆಂಬುದನ್ನು ಪ್ರಕಟಿಸುವುದು ಪ್ರಕಟಿಸುವಂತೆ ನಿಯತಕಾಲಿಕಗಳಲ್ಲಿ ಲೇಖನಗಳನ್ನು ಪ್ರಕಟಿಸಿ ಸರಿ ಆದ್ದರಿಂದ ನಾವು ಲೇಖನಗಳನ್ನು ಪ್ರಕಟಿಸುವ ನಿಯತಕಾಲಿಕಗಳು ಇವೆ ಹಾಗಾಗಿ ಸಂಶೋಧನೆಯ ಸನ್ನಿವೇಶದಲ್ಲಿ ತಾಂತ್ರಿಕ ಬರವಣಿಗೆಯನ್ನು ನಾವು ಉಲ್ಲೇಖಿಸುತ್ತೇವೆ ಮತ್ತು ಪ್ರಾಸಂಗಿಕವಾಗಿ ನಾನು ಈ ವರ್ಗವನ್ನು ಹೋಗುವಾಗ ಇದಕ್ಕಾಗಿ ಒಂದು ಉತ್ತಮ ಉಲ್ಲೇಖ ಪುಸ್ತಕವಿದೆ ವೈಯಕ್ತಿಕವಾಗಿ ಬಹಳ ಉಪಯುಕ್ತವಾಗಿದೆ ಆದ್ದರಿಂದ ನಾನು ಅದನ್ನು ನೋಡಲು ನಿಮ್ಮನ್ನು ಪ್ರೋತ್ಸಾಹಿಸುತ್ತೇನೆ ಇದನ್ನು ಮಿಷೆಲ್ ಅಲ್ಲೆಯವರು ವೈಜ್ಞಾನಿಕ ಬರವಣಿಗೆಯ ಕ್ರಾಫ್ಟ್ ಎಂದು ಕರೆಯಲಾಗುತ್ತದೆ ಮತ್ತು ಅದು ಸ್ಪ್ರಿಂಗರ್ ಪ್ರಕಟಣೆ ಪುಸ್ತಕವಾಗಿದೆ ಆದ್ದರಿಂದ ನಿಮಗೆ ಅವಕಾಶ ಸಿಕ್ಕಿದರೆ ದಯವಿಟ್ಟು ಪುಸ್ತಕವನ್ನು ನೋಡೋಣ ಇದು ಬಹಳ ಚೆನ್ನಾಗಿ ಬರೆದ ಲಿಖಿತ ಪುಸ್ತಕವಾಗಿದೆ ಅದು ನಿಮಗೆ ಕ್ರಮಬದ್ಧವಾಗಿ ವಿವರಿಸುತ್ತದೆ ವೈಜ್ಞಾನಿಕ ಬರವಣಿಗೆ ಮತ್ತು ಅದರ ಬಗ್ಗೆ ನೀವು ಹೇಗೆ ಹೋಗುತ್ತೀರಿ ವಾಸ್ತವವಾಗಿ ಇದು ವೈಜ್ಞಾನಿಕ ದಾಖಲೆಗಳ ವಿಶಾಲ ಶ್ರೇಣಿಯನ್ನು ಕುರಿತು ಬರೆಯಬಹುದು ಈ ನಿರ್ದಿಷ್ಟ ವರ್ಗದಲ್ಲಿ ನಾನು ಹೆಚ್ಚು ಜರ್ನಲ್ ಆಧಾರಿತ ಬರಹಗಳ ಮೇಲೆ ಕೇಂದ್ರೀಕರಿಸುತ್ತಿದ್ದೇನೆ ಆದರೆ ವಿಜ್ಞಾನಿಗಳು ಪ್ರಕಾಶನ ಸೇರಿದಂತೆ ಸಾಮಾನ್ಯ ಪ್ರೇಕ್ಷಕರ ರೀತಿಯ ಲೇಖನಗಳು ಮಾಡುವಂತಹ ವ್ಯಾಪಕ ರೀತಿಯ ಬರವಣಿಗೆಯ ಮಾತುಕತೆಗಳು ಆದ್ದರಿಂದ ನೀವು ಪುಸ್ತಕವನ್ನು ನೋಡಿದರೆ ಅದು ಚೆನ್ನಾಗಿ ಬರೆಯಲ್ಪಟ್ಟ ಪುಸ್ತಕವಾಗಿದ್ದು ಅದನ್ನು ಓದಲು ತುಂಬಾ ಸುಲಭವಾಗಿದೆ ಇದು ತುಂಬಾ ಕಷ್ಟಕರವಾದ ತಾಂತ್ರಿಕ ಪದಗಳಲ್ಲಿ ಸಿಗುವುದಿಲ್ಲ ನೀವು ಅದನ್ನು ಬಹಳ ಸಲೀಸಾಗಿ ಅನುಸರಿಸಬಹುದು ಮತ್ತು ಅದರಿಂದ ಪ್ರಯೋಜನ ಪಡೆಯಬಹುದು ಮತ್ತು ಅದನ್ನು ಚೆನ್ನಾಗಿ ಅಲೆಯಲ್ಲಿ ಅಳವಡಿಸಿ ನೀವು ಅವಕಾಶವನ್ನು ಪಡೆದಾಗ ನೀವು ನೋಡುತ್ತೀರಿ ಯಾವುದೇ ಸಂದರ್ಭದಲ್ಲಿ ಜರ್ನಲ್ ಆರ್ಟಿಕಲ್ಗಳಿಗೆ ಸಂಬಂಧಿಸಿದಂತೆ ನಾವು ಈ ವಿಷಯವನ್ನು ಹೆಚ್ಚು ಕೇಂದ್ರೀಕೃತ ರೀತಿಯಲ್ಲಿ ಮುಂದುವರಿಸುತ್ತೇವೆ ಆದ್ದರಿಂದ ನಾವು ಏನು ಮಾಡುತ್ತೇವೆ ಆದ್ದರಿಂದ ಸರಿಯಾಗಿ ನಾವು ನೋಡಬಹುದಾದ ಒಂದು ವಿಷಯವೆಂದರೆ ಮೊದಲಿನಿಂದಲೂ ನಾನು ಆರಂಭದಲ್ಲಿಯೇ ಮಂಡಿಸಿದ ಕೆಲವು ಪರಿಕಲ್ಪನೆಗಳನ್ನು ನಾವು ಮರುಪರಿಶೀಲಿಸಬೇಕು ವರ್ಗದ ಅಂತ್ಯದಲ್ಲಿ ನಾವು ಅದನ್ನು ಮತ್ತೆ ನೋಡುತ್ತೇವೆ ಆದರೆ ಇಲ್ಲಿ ಏನು ಒಳಗೊಂಡಿರುವುದರ ಕುರಿತು ನಿಮಗೆ ಒಂದು ಕಲ್ಪನೆ ಸಿಗುತ್ತದೆ ನೀವು ಜರ್ನಲ್ ಲೇಖನವನ್ನು ಹೇಳಿದಾಗ ಒಂದು ನಿರ್ದಿಷ್ಟ ಪ್ರಕ್ರಿಯೆಯು ಒಳಗೊಂಡಿರುತ್ತದೆ ಆದ್ದರಿಂದ ಬೇರೆ ಬೇರೆ ವಿಷಯಗಳಿಂದ ಬರುವ ಪ್ರಕ್ರಿಯೆಯಿಂದ ಇದು ತುಂಬಾ ಭಿನ್ನವಾಗಿದೆ ಆದ್ದರಿಂದಲೇ ನಾನು ನಿಮಗಾಗಿ ಈ ಪ್ರಕ್ರಿಯೆಯನ್ನು ಹೈಲೈಟ್ ಮಾಡಬೇಕೆಂದು ನಾನು ಭಾವಿಸಿದ್ದೇನೆ ಮತ್ತು ನಂತರ ನಾವು ಸ್ವತಃ ವಿಷಯಕ್ಕೆ ಹೋಗುತ್ತೇವೆ ಆದ್ದರಿಂದ ಇದು ಸಾಮಾನ್ಯ ಪ್ರಕ್ರಿಯೆ ಸಂಶೋಧಕರಾಗಿ ನೀವು ಪ್ರಯೋಗಾಲಯದಲ್ಲಿ ಕೆಲವು ಪ್ರಯೋಗಗಳನ್ನು ನಡೆಸುತ್ತೀರಿ ಅಥವಾ ಪ್ರಯೋಗಾಲಯದಲ್ಲಿ ನೀವು ಕೆಲವು ಸಿಮ್ಯುಲೇಶನ್ಗಳನ್ನು ಚಲಾಯಿಸುತ್ತೀರಿ ಮತ್ತು ನೀವು ಕೆಲವು ಫಲಿತಾಂಶಗಳನ್ನು ಪಡೆಯುತ್ತೀರಿ ನೀವು ಹೊಸತನ್ನು ಕಂಡುಕೊಂಡಿದ್ದರೆ ಇಲ್ಲಿ ಪ್ರಮುಖವಾದ ಮೂಲಭೂತ ಪರಿಕಲ್ಪನೆಗಳಲ್ಲೊಂದು ಇದು ಹೊಸದು ಎಂದು ಹೊಸ ಸಂಬಂಧಿಸಿದಂತೆ ಏನು ಅಲ್ಲಿರುವ ಎಲ್ಲಾ ಶರೀರದ ಮಾಹಿತಿಯ ಪರವಾಗಿ ಹೊಸದು ಆದ್ದರಿಂದ ಇವುಗಳು ನಾವು ಒಂದು ಕ್ಷಣದಲ್ಲಿ ಮರುಸೃಷ್ಟಿಸಬೇಕಾದ ವಿಷಯಗಳು ಆದರೆ ನಾನು ನಿಮಗೆ ಯಾವುದೇ ಸಂದರ್ಭದಲ್ಲಿ ಹೇಳುತ್ತೇನೆ ನಿಮ್ಮ ಪ್ರಯೋಗಾಲಯದಲ್ಲಿ ನೀವು ಕಂಡುಹಿಡಿದ ಹೊಸ ಸಂಗತಿ ಮತ್ತು ಅದನ್ನು ಸಾಮಾನ್ಯ ವೈಜ್ಞಾನಿಕ ಪ್ರೇಕ್ಷಕರಿಗೆ ಸಂವಹನ ಮಾಡಲು ನೀವು ಬಯಸುತ್ತೀರಿ ನೀವು ಮಾಡುವ ಪ್ರಕ್ರಿಯೆಯು ಜರ್ನಲ್ ಲೇಖನ ಎಂದು ಕರೆಯಲ್ಪಡುತ್ತದೆ ಆದ್ದರಿಂದ ನೀವು ಒಂದು ಲೇಖನವನ್ನು ಬರೆಯುತ್ತೀರಿ ನಿಮಗೆ ತಿಳಿದಿದೆ ಇದು ನೀವು ಮಾಡಿದ ಪ್ರಯೋಗವಾಗಿದೆ ಇವುಗಳು ನೀವು ಪಡೆದ ಫಲಿತಾಂಶಗಳಾಗಿವೆ ನೀವು ಪಡೆದ ಫಲಿತಾಂಶದ ಮಹತ್ವ ಇದು ಇದು ಫಲಿತಾಂಶವನ್ನು ಅರ್ಥೈಸಿಕೊಳ್ಳಬೇಕಾದ ಸಂದರ್ಭವಾಗಿದೆ ತದನಂತರ ನೀವು ಅದನ್ನು ಜರ್ನಲ್ಗೆ ಕಳುಹಿಸಿ ಆದ್ದರಿಂದ ಅಲ್ಲಿ ಹಲವಾರು ಜರ್ನಲ್ಗಳಿವೆ ನೀವು ಪ್ರಕಟಿಸಲು ಪ್ರಯತ್ನಿಸುತ್ತಿರುವ ಅದೇ ಪ್ರದೇಶದಲ್ಲಿ ಲೇಖನಗಳನ್ನು ಪ್ರಕಟಿಸುವ ಜರ್ನಲ್ ಅನ್ನು ನೀವು ಆರಿಸಬೇಕಾಗುತ್ತದೆ ತದನಂತರ ಜರ್ನಲ್ ನಿಮ್ಮ ಲೇಖನವನ್ನು ಸ್ವೀಕರಿಸುತ್ತದೆ ಅದು ಆ ಪ್ರದೇಶದಲ್ಲಿನ ಕೆಲವು ಸ್ವತಂತ್ರ ತಜ್ಞರಿಗೆ ಅದನ್ನು ಕಳುಹಿಸುತ್ತದೆ ಆದ್ದರಿಂದ ಅವರು ಅದನ್ನು ಕಳುಹಿಸಿದ್ದರಿಂದ ಅವರು ಅದನ್ನು ಪ್ರಕಟಿಸುವುದಿಲ್ಲ ಅವರು ಕೆಲವು ಸ್ವತಂತ್ರ ಪರಿಣತರನ್ನು ಕಳುಹಿಸುತ್ತಾರೆ ಅವರು ಆ ಲೇಖನವನ್ನು ಪರಿಶೀಲಿಸುತ್ತಾರೆ ನೀವು ಕಳುಹಿಸಿದ ಲೇಖನವನ್ನು ಯಾರು ನೋಡುತ್ತಾರೆ ಮತ್ತು ನಂತರ ಮೌಲ್ಯಮಾಪನ ಮಾಡುತ್ತಾರೆ ಆ ಲೇಖನ ನಿಜವಾಗಿಯೂ ಆ ಪ್ರದೇಶದಲ್ಲಿ ಹೊಸದನ್ನು ಪ್ರತಿನಿಧಿಸುತ್ತದೆಯೇ ಅದು ಆ ಪ್ರದೇಶದಲ್ಲಿ ಗಮನಾರ್ಹವಾದದ್ದು ಇದು ಪ್ರಕಾಶನ ಮೌಲ್ಯದ ವಿಷಯವೇ ಆದ್ದರಿಂದ ಅವರು ತಮ್ಮ ಶಿಫಾರಸುಗಳನ್ನು ಕಳುಹಿಸುತ್ತಾರೆ ಆದ್ದರಿಂದ ಅವರು ನಿಮಗೆ ಒಳ್ಳೆಯದು ಎಂದು ನಿಮಗೆ ಗೊತ್ತಾಗಬಹುದು ನೀವು ಅದನ್ನು ನೇರವಾಗಿ ಪ್ರಕಟಿಸಬಹುದು ಅಥವಾ ಇಲ್ಲವೇ ನಾವು ನಿರ್ದಿಷ್ಟ ಸ್ಪಷ್ಟತೆಯ ಅಗತ್ಯವಿರುವ ವಿಷಯಗಳು ಮತ್ತು ನೀವು ಸ್ಪಷ್ಟೀಕರಣವನ್ನು ನೀಡಿದ ನಂತರ ಅದನ್ನು ಪ್ರಕಟಿಸಬಹುದು ಅವರು ಕೆಲವು ಶಿಫಾರಸುಗಳನ್ನು ನೀಡುತ್ತಾರೆ ಆ ಶಿಫಾರಸುಗಳಿಗೆ ನೀವು ಪ್ರತಿಕ್ರಿಯಿಸಬೇಕು ಮತ್ತು ಆ ಪ್ರಕ್ರಿಯೆಯು ಪೂರ್ಣಗೊಂಡಾಗ ಫಲಿತಾಂಶವು ಸಕಾರಾತ್ಮಕವಾಗಿದ್ದರೆ ವಿಮರ್ಶಕರು ಅರ್ಥ ನಿಮ್ಮ ಲೇಖನವನ್ನು ಪರಿಶೀಲಿಸಿದ ತಜ್ಞರು ಅವರು ಲೇಖನದಲ್ಲಿ ಸಂತೋಷವಾಗಿದ್ದರೆ ಅದು ಹೊಸ ವೈಜ್ಞಾನಿಕ ಕೆಲಸವನ್ನು ಪ್ರತಿನಿಧಿಸುತ್ತದೆ ಮತ್ತು ಇದು ಗಮನಾರ್ಹವಾದ ಕೆಲಸ ನಂತರ ಅವರು ಈ ಪ್ರಕಾಶನವನ್ನು ಪ್ರಕಟಿಸುತ್ತಿದ್ದಾರೆ ಎಂದು ಜರ್ನಲ್ಗೆ ಶಿಫಾರಸು ಮಾಡುತ್ತಾರೆ ಆದ್ದರಿಂದ ನಿಮ್ಮ ಲೇಖನವು ಪ್ರಕಟಗೊಳ್ಳುತ್ತದೆ ಅದು ಮುದ್ರಿಸುತ್ತದೆ ಈ ದಿನಗಳಲ್ಲಿ ಆನ್ ಲೈನ್ ನಿಯತಕಾಲಿಕೆಗಳೊಂದಿಗೆ ಹಲವು ಜರ್ನಲ್ಗಳು ಆನ್ ಲೈನ್ ಆವೃತ್ತಿಗಳನ್ನು ಹೊಂದಿದ್ದು ಇದು ಆನ್ ಲೈನ್ ಸೈಟ್ನಲ್ಲಿ ಅಧಿಕೃತ ಪ್ರಕಟಣೆಯಾಗಿ ಕಾಣಿಸಿಕೊಳ್ಳುತ್ತದೆ ಅದು ಸಾಮಾನ್ಯ ಪ್ರಕ್ರಿಯೆ ಆದ್ದರಿಂದ ವರ್ಷಗಳಲ್ಲಿ ಜನರು ಇದನ್ನು ಸ್ಥಾಪಿತ ನಿಯತಕಾಲಿಕಗಳಲ್ಲಿ ಪ್ರಕಟಿಸಿದ್ದಾರೆ ನಿಯತಕಾಲಿಕಗಳು ನಿರ್ದಿಷ್ಟ ಪ್ರದೇಶಗಳಲ್ಲಿ ಸ್ಥಾಪನೆಯಾಗುತ್ತವೆ ಆದ್ದರಿಂದ ಗಣಿತಶಾಸ್ತ್ರದಲ್ಲಿ ಒಂದಾಗಬಹುದು ಭೌತಶಾಸ್ತ್ರದಲ್ಲಿ ಒಂದಾಗಬಹುದು ಭೌತಶಾಸ್ತ್ರದಲ್ಲಿ ಹಲವಾರು ಇರಬಹುದು ಗಣಿತಶಾಸ್ತ್ರದಲ್ಲಿ ಹಲವಾರು ವಸ್ತು ವಿಜ್ಞಾನದಲ್ಲಿ ಮತ್ತು ವಸ್ತು ವಿಜ್ಞಾನದಲ್ಲಿಯೂ ಸಹ ಬೆಸುಗೆ ಸಂಬಂಧಿಸಿದ ಏನಾದರೂ ಇರಬಹುದು ಏನಾದರೂ ಇರಬಹುದು ನ್ಯಾನೋ ಸಾಮಗ್ರಿಗಳಿಗೆ ಸಂಬಂಧಿಸಿದಂತೆ ಆದ್ದರಿಂದ ವಿವಿಧ ವಿಷಯಗಳಿಗಾಗಿ ನಿಯತಕಾಲಿಕಗಳು ಸರಿಯಾಗಿವೆ ಆ ನಿಯತಕಾಲಿಕಗಳಲ್ಲಿ ಐತಿಹಾಸಿಕವಾಗಿ ಲೇಖನಗಳು ಸರಿಯಾಗಿ ಒಂದು ನಿರ್ದಿಷ್ಟ ಪ್ರದೇಶದಲ್ಲಿ ಪ್ರಕಟಗೊಳ್ಳುತ್ತಿವೆ ಆದ್ದರಿಂದ ಪ್ರಪಂಚದಾದ್ಯಂತದ ವಿವಿಧ ಸಂಶೋಧಕರು ನಡೆಸಿದ ಪ್ರಯೋಗಗಳ ಲಭ್ಯವಿರುವ ಔಪಚಾರಿಕ ಮಾಹಿತಿಯ ದೇಹವನ್ನು ಇದು ರೂಪಿಸುತ್ತದೆ ಯಾರನ್ನೂ ನೀವು ಯಾರಿಗೂ ತಿಳಿಸಿರದ ಪ್ರಯೋಗಾಲಯದಲ್ಲಿ ನೀವು ಸಂಶೋಧನೆ ಮಾಡಬಹುದು ಆದ್ದರಿಂದ ಜನರು ಉಲ್ಲೇಖಿಸಲು ಔಪಚಾರಿಕವಾಗಿ ಲಭ್ಯವಿರುವಾಗ ಯಾವುದನ್ನಾದರೂ ಅಲ್ಲ ನೀವು ಜರ್ನಲ್ನಲ್ಲಿ ಪ್ರಕಟಿಸಿದಾಗ ಮಾತ್ರ ಇತರ ಸಂಶೋಧಕರು ನೋಡಬಹುದಾದ ವಿಷಯ ಅದೇ ರೀತಿ ನೀವು ಸಂಶೋಧನೆ ಮಾಡುವಾಗ ಇತರ ಸಂಶೋಧಕರು ಪ್ರಕಟಿಸಿದ ಅದೇ ಜರ್ನಲ್ ಲೇಖನಗಳನ್ನು ನೀವು ನೋಡುತ್ತೀರಿ ಆದ್ದರಿಂದ ನಾವು ಹೊಸದನ್ನು ಮಾಡುತ್ತಿರುವೆ ಎಂದು ನಾವು ಮೊದಲಿಗೆ ಅಂದಾಜು ಮಾಡುವ ಮಾರ್ಗವಾಗಿದೆ ನಾನು ಆರಂಭದಲ್ಲಿಯೇ ಪ್ರಸ್ತಾಪಿಸಿದೆ ನೀವು ಜರ್ನಲ್ನಲ್ಲಿ ಪ್ರಕಟಿಸಲು ನಿರ್ಣಾಯಕ ಮಾನದಂಡದಲ್ಲಿ ಇದು ಸರಿ ಹೊಸ ಕೆಲಸ ಎಂದು ಆದ್ದರಿಂದ ಇದು ಮೊದಲಿನಿಂದಲೂ ಹೇಗೆ ಹೊಸ ಕೆಲಸ ಎಂದು ನೀವು ಸಾಬೀತುಪಡಿಸುತ್ತೀರಿ ಇದು ಹೊಸ ಕೆಲಸ ಎಂದು ನೀವು ಸಾಬೀತುಪಡಿಸುವ ಒಂದು ವಿಧಾನವೆಂದರೆ ನೀವು ಅದೇ ಪ್ರದೇಶದಲ್ಲಿ ಇತರ ಸಂಶೋಧಕರ ಕೆಲಸದೊಂದಿಗೆ ಇದನ್ನು ಹೋಲಿಸಿ ನೋಡುತ್ತೀರಿ ಮತ್ತು ನೀವು ಪ್ರಕಟಿಸಿದ ಲೇಖನಗಳನ್ನು ಬಳಸಿ ಈ ಹೋಲಿಕೆ ಮಾಡುತ್ತೀರಿ ಆದ್ದರಿಂದ ನಿಮ್ಮ ಪ್ರಸ್ತುತ ಲೇಖನವನ್ನು ಸರಿಯಾಗಿ ಸಮರ್ಥಿಸಲು ನೀವು ಮೊದಲು ಪ್ರಕಟವಾದ ಜರ್ನಲ್ ಲೇಖನಗಳನ್ನು ಬಳಸುತ್ತೀರಿ ನೀವು ಇದೀಗ ನಿಮ್ಮ ಕೆಲಸವನ್ನು ಈ ಹಿಂದೆ ಪ್ರಕಟವಾದ ಜರ್ನಲ್ ಲೇಖನಗಳೊಂದಿಗೆ ಹೋಲಿಸಿ ನೋಡುತ್ತಿರುವ ಪ್ರಕ್ರಿಯೆಯಾಗಿದೆ ಮತ್ತು ಅದು ಉತ್ತಮವಾಗಿ ಹೋಲಿಸಿದರೆ ಅದರಲ್ಲಿ ಯಾವುದಾದರೂ ಒಳ್ಳೆಯದು ಇದ್ದರೆ ಅದರಲ್ಲಿ ಹೊಸದು ಏನಾದರೂ ಆಗಿದ್ದರೆ ಅದೇ ಮಾಹಿತಿಯ ದೇಹಕ್ಕೆ ಅದು ಸೇರಿಸುತ್ತದೆ ಮತ್ತು ನಿಮ್ಮ ಲೇಖನವು ಇದೀಗ ಒಂದು ಜರ್ನಲ್ ಲೇಖನವಾಗುತ್ತದೆ ಆದ್ದರಿಂದ ಅದು ಪ್ರಕ್ರಿಯೆ ಆದ್ದರಿಂದ ಜರ್ನಲ್ ಲೇಖನಗಳು ಮತ್ತು ಆದ್ದರಿಂದ ತಾಂತ್ರಿಕ ಬರವಣಿಗೆ ಸಂಶೋಧನೆಯ ಒಂದು ಪ್ರಮುಖ ಅಂಶವಾಗಿದೆ ಮತ್ತು ಸಂಶೋಧಕರು ನಾವು ಭಾಗವಹಿಸುವ ಒಂದು ಸಾಮಾನ್ಯ ಚಟುವಟಿಕೆಯಾಗಿದೆ ವಾಸ್ತವವಾಗಿ ಒಂದು ಸಾಮಾನ್ಯ ಅರ್ಥದಲ್ಲಿ ನೀವು ಪ್ರಕಟಿಸುವ ಜರ್ನಲ್ ಲೇಖನಗಳು ವೈಜ್ಞಾನಿಕ ಕೊಡುಗೆಗಳ ಒಂದು ನಿಮ್ಮ ಕೆಲಸ ಎಷ್ಟು ಒಳ್ಳೆಯದು ಎಂಬುದನ್ನು ಅಳೆಯುವ ಏಕೈಕ ಮಾರ್ಗವಲ್ಲ ಆದರೆ ನೀವು ಪ್ರಕಟಿಸಿದ ಎಷ್ಟು ಜರ್ನಲ್ ಲೇಖನಗಳು ನೀವು ಪ್ರಕಟಿಸಿದ ನಿಯತಕಾಲಿಕಗಳಲ್ಲಿ ಕೆಲವು ನಿಯತಕಾಲಿಕಗಳು ಗುಣಮಟ್ಟವನ್ನು ನಿಗದಿಪಡಿಸಿದವು ಅವುಗಳು ಅತಿ ಹೆಚ್ಚು ಪರಿಗಣಿಸಲ್ಪಟ್ಟವು ಮತ್ತು ಆದ್ದರಿಂದ ಆ ನಿಯತಕಾಲಿಕಗಳಲ್ಲಿ ಪ್ರಕಟಿಸಲು ಬಹಳ ಕಷ್ಟವೆಂದು ಪರಿಗಣಿಸಲಾಗಿದೆ ಹಾಗಾಗಿ ನೀವು ಆ ನಿಯತಕಾಲಿಕಗಳಲ್ಲಿ ಪ್ರಕಟಿಸಿದರೆ ನೀವು ಉತ್ತಮ ಗುಣಮಟ್ಟದ ಕೆಲಸವನ್ನು ಸರಿಯಾಗಿ ಮಾಡಿದ್ದೀರಿ ಎಂದು ಸ್ವಯಂಚಾಲಿತವಾಗಿ ಊಹಿಸಲಾಗಿದೆ ಆದ್ದರಿಂದ ನಾವು ನಿಯತಕಾಲಿಕಗಳಲ್ಲಿ ಪ್ರಕಟಣೆ ಬಗ್ಗೆ ಮಾತನಾಡುವ ಸಾಮಾನ್ಯ ಸಂದರ್ಭವಾಗಿದೆ ಇದೀಗ ಒಂದು ಸಮಸ್ಯೆ ಸರಿ ನಾವು ಈ ಜರ್ನಲ್ ಲೇಖನ ಪ್ರಕ್ರಿಯೆಯ ಬಗ್ಗೆ ಮತ್ತು ಜರ್ನಲ್ ತಾಂತ್ರಿಕ ಬರವಣಿಗೆ ಪ್ರಕ್ರಿಯೆ ಮತ್ತು ಅದರೊಂದಿಗೆ ಸಂಬಂಧಿಸಿದ ಕೆಲವು ವಿವರಗಳು ಆದರೆ ನಾವು ಅದನ್ನು ಮಾಡುವ ಮೊದಲು ನಾವು ಒಂದು ಹೆಜ್ಜೆ ಹಿಂತಿರುಗುತ್ತೇವೆ ಮತ್ತು ನಾನು ಈಗಾಗಲೇ ಸ್ವಲ್ಪ ಸಂಕ್ಷಿಪ್ತವಾಗಿ ನಿಮಗೆ ಈಗಾಗಲೇ ತಿಳಿದಿರುವ ವಿಷಯಗಳನ್ನು ಪರಿಚಯಿಸುತ್ತೇನೆ ಮತ್ತು ನಾನು ಅದನ್ನು ಮಾಡುವ ಕಾರಣ ಈ ಕಾರಣಕ್ಕಾಗಿ ನಿಖರವಾಗಿರುವುದು ನಾನು ನಿಮಗೆ ತೋರಿಸಲು ಹೋಗುತ್ತಿರುವ ಈ ಇತರ ವಿಷಯಗಳ ಬಗ್ಗೆ ನಿಮಗೆ ತಿಳಿದಿರುವುದು ತಾಂತ್ರಿಕ ಬರಹವು ಸವಾಲಿನದು ಮತ್ತು ನಾನು ಅವುಗಳನ್ನು ನಿಮಗೆ ತೋರಿಸಲು ಕಾರಣವಾಗಿದೆ ಸಾಮಾನ್ಯ ವ್ಯಕ್ತಿಯಾಗಿ ನೀವು ಓದುವ ಅನೇಕ ವಿಷಯಗಳು ಸಾಹಿತ್ಯದ ವಿಭಿನ್ನ ಸ್ವರೂಪಗಳಾಗಿವೆ ಉದಾಹರಣೆಗೆ ಇಲ್ಲಿ ಕಥೆ ಪುಸ್ತಕಗಳ ಒಂದು ಸೆಟ್ ಆದ್ದರಿಂದ ಇವುಗಳು ಕಾದಂಬರಿಗಳು ಪ್ರಖ್ಯಾತ ಕಾದಂಬರಿಗಳು ನೀವು ಲಘುವಾಗಿ ಓದುತ್ತಿದ್ದೀರಿ ಮತ್ತು ಇನ್ನೂ ಹೆಚ್ಚಿನವುಗಳಿವೆ ಇವುಗಳು ಹಳೆಯ ಕ್ಲಾಸಿಕ್ ಕಾದಂಬರಿಗಳು ಹಲವು ಇತ್ತೀಚಿನ ಕಾದಂಬರಿಗಳು ಮತ್ತು ಇನ್ನೂ ಇವೆ ಇದು ಸಾಹಿತ್ಯದ ಒಂದು ರೂಪವನ್ನು ಹೊಂದಿದೆ ಇದು ಲಭ್ಯವಿದೆ ನೀವು ಅದನ್ನು ಖರೀದಿಸಬಹುದು ನೀವು ಅದನ್ನು ಓದಬಹುದು ಇದು ಸರಿ ಪ್ರಕಟವಾಗಿದೆ ಆದ್ದರಿಂದ ಇದು ಸಾಹಿತ್ಯವನ್ನು ಪ್ರಕಟಿಸಲಾಗಿದೆ ಪ್ರತಿದಿನವೂ ನಿಮಗೆ ತಿಳಿದಿರುವ ಇತರ ವಿಷಯವೆಂದರೆ ಪತ್ರಿಕೆಗಳು ಆದ್ದರಿಂದ ನೀವು ದಿನನಿತ್ಯದ ದಿನಪತ್ರಿಕೆಗಳನ್ನು ಪಡೆಯುತ್ತೀರಿ ನಿಮ್ಮ ಮನೆಗೆ ಅಥವಾ ನಿಮ್ಮ ಕಚೇರಿಗೆ ವಿತರಿಸುತ್ತಾರೆ ಮತ್ತು ನಾವು ಅವುಗಳ ಮೂಲಕ ಎಲೆಗಳ ಮೂಲಕ ಅವುಗಳನ್ನು ಓದಲು ಓದುತ್ತೇವೆ ಮತ್ತು ಪತ್ರಿಕೆಗಳಲ್ಲಿ ಕಂಡುಬರುವ ವಿಭಿನ್ನ ವಿಧದ ಲೇಖನಗಳು ಇವೆ ಇದು ನಿಮಗೆ ಮತ್ತೊಮ್ಮೆ ತಿಳಿದಿದೆ ಈ ನಿಯತಕಾಲಿಕೆಗಳು ಸರಿ ಆದ್ದರಿಂದ ಇದು ಮತ್ತೊಮ್ಮೆ ಸಾಹಿತ್ಯದ ಮತ್ತೊಂದು ರೂಪವಾಗಿದೆ ನೀವು ಬಹುಶಃ ಪರಿಚಿತವಾಗಿರುವಿರಿ ಮತ್ತು ನೀವು ಅನೇಕ ಬಾರಿ ನೋಡಿದ್ದೀರಿ ನಾನು ತೆಗೆದುಕೊಂಡ ಕೆಲವು ಮಾದರಿಗಳು ಮಾತ್ರವಲ್ಲ ಆದರೆ ನೀವು ಓದುವ ಇತರ ಅನೇಕ ನಿಯತಕಾಲಿಕಗಳು ಮತ್ತು ಇತರ ನಿಯತಕಾಲಿಕೆಗಳು ಇವೆ ಆದ್ದರಿಂದ ಇವು ಸಾಮಾನ್ಯ ಸ್ಥಳ ಸಾಹಿತ್ಯ ಸರಿಯೇ ಅದು ಸಾಮಾನ್ಯವಾಗಿ ಲಭ್ಯವಿರುತ್ತದೆ ಮತ್ತು ಇದು ನಾವು ಹೆಚ್ಚು ಪರಿಚಿತವಾಗಿರುವಂತಹ ಲಿಖಿತ ವಸ್ತುವಾಗಿದೆ ಬೆಳೆಯುತ್ತಿರುವ ಇವು ನಾವು ಓದುವ ವಸ್ತುಗಳ ವಿಧಗಳು ಹಾಗಾಗಿ ಇಲ್ಲಿ ನನಗೆ ಇನ್ನಷ್ಟು ಉದಾಹರಣೆಗಳಿವೆ ಉದಾಹರಣೆಗೆ ಇಲ್ಲಿ ಇವು ಜರ್ನಲ್ ಲೇಖನಗಳು ನಾನು ಇಲ್ಲಿ ನಿಮಗೆ ತೋರಿಸಬೇಕಾದ ಈ ಮೂವರು ಜರ್ನಲ್ ಲೇಖನಗಳು ಸರಿಯಾಗಿವೆ ಇವು ಜರ್ನಲ್ ಲೇಖನಗಳು ಇದು ನಾವು ಹೆಚ್ಚು ವಿವರವಾಗಿ ಸರಿಹೊಂದುವಂತೆ ನೋಡುತ್ತಿದ್ದೇವೆ ಇದು ಜರ್ನಲ್ ಲೇಖನವಾಗಿದೆ ನಾನು ಅದನ್ನು ನಿಮಗೆ ಮತ್ತೆ ವಿವರವಾಗಿ ತೋರಿಸಲು ಮತ್ತು ಅದರ ವಿವಿಧ ಭಾಗಗಳನ್ನು ವಿವರಿಸುತ್ತೇನೆ ಮತ್ತು ಅದು ಒಂದು ಜರ್ನಲ್ ಲೇಖನವಾಗಿದೆ ಇಲ್ಲಿ ಮೂರು ಲೇಖನಗಳು ಇವೆ ಒಂದು ಎರಡು ಮತ್ತು ಮೂರು ಮತ್ತು ಅಂತರ್ಜಾಲದಲ್ಲಿ ನೀವು ಅಂತಹ ಅನೇಕ ಲೇಖನಗಳನ್ನು ಹುಡುಕಬಹುದು ಆದ್ದರಿಂದ ಸರಿ ನೀವು ಪ್ರವೇಶಿಸಬಹುದಾದಂತಹ ಈ ವಿವಿಧ ರೀತಿಯ ಲಿಖಿತ ಸಾಮಗ್ರಿಯನ್ನು ನಾನು ನಿಮಗೆ ತೋರಿಸಿದ ಕಾರಣ ಅವರು ಸಂಪೂರ್ಣವಾಗಿ ವಿಭಿನ್ನ ಶೈಲಿಗಳ ಬರವಣಿಗೆಯನ್ನು ಪ್ರತಿನಿಧಿಸುತ್ತಿದ್ದಾರೆ ಅದು ನೀವು ಗುರುತಿಸಬೇಕಾದ ಮೊದಲ ವಿಷಯ ನೀವು ಅಲ್ಲಿಗೆ ಸಾಹಿತ್ಯವನ್ನು ಹೊಂದಿರುವಿರಿ ನೀವು ಆಗಾಗ್ಗೆ ಓದುವ ಸಾಧ್ಯತೆಯಿದೆ ಆದರೆ ಅದರಲ್ಲಿ ಬಹುಪಾಲು ವಿಭಿನ್ನವಾಗಿದೆ ಮೊದಲನೆಯದಾಗಿ ಅವುಗಳು ಪರಸ್ಪರ ಭಿನ್ನವಾಗಿರುತ್ತವೆ ಮತ್ತು ಅವರು ಖಂಡಿತವಾಗಿ ಒಂದು ಜರ್ನಲ್ ಲೇಖನ ಅಥವಾ ತಾಂತ್ರಿಕ ವೈಜ್ಞಾನಿಕ ದಾಖಲೆಯಿಂದ ಬಹಳ ವಿಭಿನ್ನವಾಗಿವೆ ಮತ್ತು ಹೆಚ್ಚಿನ ಸಮಯ ವಿದ್ಯಾರ್ಥಿಗಳು ಎದುರಿಸುತ್ತಿರುವ ಅತ್ಯಂತ ಕಷ್ಟಕರವಾದ ತೊಂದರೆ ಈ ವ್ಯತ್ಯಾಸವನ್ನು ಗುರುತಿಸುತ್ತದೆ ಉದಾಹರಣೆಗೆ ನೀವು ಕಥೆ ಪುಸ್ತಕವನ್ನು ತೆಗೆದುಕೊಂಡರೆ ನೀವು ಕಥೆ ಪುಸ್ತಕಗಳನ್ನು ನೋಡಿದಾಗ ಉದ್ದೇಶವು ಅವುಗಳು ವಿವಿಧ ವಿಭಿನ್ನ ಉದ್ದೇಶಗಳಿಗಾಗಿ ಬರೆಯಲ್ಪಟ್ಟಿವೆ ಆದರೆ ಮೂಲಭೂತವಾಗಿ ನೀವು ನೋಡುತ್ತಿರುವ ಆಲೋಚನೆಗಳಲ್ಲಿ ಒಂದನ್ನು ಲೇಖಕರು ಬಯಸುತ್ತಾರೆ ಎಂಬುದು ಪುಸ್ತಕದಲ್ಲಿ ನಿಮಗೆ ಆಸಕ್ತಿಯನ್ನುಂಟು ಮಾಡಿ ಪುಸ್ತಕವನ್ನು ಎತ್ತಿಕೊಳ್ಳುವ ಯಾವುದೇ ವ್ಯಕ್ತಿಯನ್ನು ಮಾಡಲು ಪ್ರಯತ್ನಿಸಿ ಪುಸ್ತಕದ ಅಂತ್ಯದವರೆಗೂ ಓದುವಂತೆ ಪುಸ್ತಕದಲ್ಲಿ ತೊಡಗಿಸಿಕೊಳ್ಳಿ ಯಾವುದೇ ವ್ಯಕ್ತಿಯು ಎತ್ತಿಕೊಳ್ಳುವ ವಿಷಯವೆಂದರೆ ಅದು ಪುಸ್ತಕಕ್ಕೆ ಅಂಟಿಕೊಳ್ಳುತ್ತದೆ ಮತ್ತು ಪುಸ್ತಕದ ಅಂತ್ಯಕ್ಕೆ ಓದಲು ಪ್ರಯತ್ನಿಸಿ ಆದ್ದರಿಂದ ಇದು ಪುಸ್ತಕವನ್ನು ಬರೆಯುವ ಉದ್ದೇಶವಾಗಿರುತ್ತದೆ ಸಾಮಾನ್ಯವಾಗಿ ಇದು ಒಂದು ರಹಸ್ಯ ಕಾದಂಬರಿ ಅಥವಾ ಸಸ್ಪೆನ್ಸ್ ಕಾದಂಬರಿ ಇತ್ಯಾದಿ ನಿರ್ದಿಷ್ಟ ವಿವರಗಳನ್ನು ಮರೆಮಾಡಲಾಗುವುದು ನಿರ್ದಿಷ್ಟ ವಿವರಗಳನ್ನು ಮರೆಮಾಡಲಾಗುವುದು ಆದ್ದರಿಂದ ನೀವು ಓದುಗರಾಗಿ ಅಂತ್ಯಗೊಳ್ಳುವ ಎಲ್ಲಾ ಮಾರ್ಗಗಳು ಗೊಂದಲಕ್ಕೊಳಗಾಗುತ್ತದೆ ಆ ಕಥೆಯಲ್ಲಿ ಅವರು ಎಲ್ಲೋ ಚೆನ್ನಾಗಿ ಮರೆಮಾಡಿದ ನಿರ್ದಿಷ್ಟ ತಾಂತ್ರಿಕ ವಿವರಗಳಿಗೆ ನೀವು ಅಂಟಿಕೊಳ್ಳುವುದಿಲ್ಲ ಮತ್ತು ಕೊನೆಯಲ್ಲಿ ಅತ್ಯುತ್ತಮ ಆನಂದ ನೀವು ಪುಸ್ತಕದಿಂದ ಪಡೆಯುವಿರಿ ಅವರು ನಿಮ್ಮಿಂದ ವಿವರವನ್ನು ಎಷ್ಟು ಚೆನ್ನಾಗಿ ಮರೆಮಾಡಿದ್ದಾರೆ ಎಂಬುದು ನಿಮಗೆ ತಿಳಿದಿದೆ ಅದು ಮುಂಚಿತವಾಗಿಯೇ ಇದೆ ನೀವು ಅದನ್ನು ಗಮನಿಸಲಿಲ್ಲ ಮತ್ತು ಲೇಖಕರು ಆಶ್ಚರ್ಯವನ್ನು ಉಂಟುಮಾಡುತ್ತಾರೆ ಆದ್ದರಿಂದ ಒಂದು ವಿಶಿಷ್ಟವಾದ ಸಸ್ಪೆನ್ಸ್ ಕಾದಂಬರಿಯನ್ನು ಹೇಗೆ ಬರೆಯಲಾಗಿದೆ ಎಂಬುದು ಮತ್ತೊಂದೆಡೆ ವೃತ್ತಪತ್ರಿಕೆ ಲೇಖನಗಳು ಸಂಭವಿಸುವ ದಿನದ ದಿನಾಚರಣೆಗಳಲ್ಲಿ ಬರೆಯಲ್ಪಟ್ಟಿವೆ ಹಾಗಾಗಿ ಆ ಮಾಹಿತಿಯನ್ನು ನಿಮಗೆ ತಿಳಿಸಲಾಗುವ ತುರ್ತುಸ್ಥಿತಿ ಇದೆ ನಿಮಗಾಗಿ ಪ್ರಸ್ತುತಪಡಿಸಲಾಗುವ ಪ್ರಮುಖ ವಿವರಗಳು ಮತ್ತು ನಿಮಗೆ ತಿಳಿದಿರುವವರು ಪರಿಣಿತ ಅಭಿಪ್ರಾಯಗಳನ್ನು ಪಡೆಯಲು ಮತ್ತು ಅದನ್ನು ನಿಮಗಾಗಿ ಹೊರಗೆ ಹಾಕಲು ಸಾಧ್ಯವಿರುವ ಸಂಕ್ಷಿಪ್ತ ವಿಧಾನ ಹಾಗಾಗಿ ವೃತ್ತಪತ್ರಿಕೆ ಲೇಖನವು ಹೇಗೆ ಒಟ್ಟಾಗಿರುತ್ತದೆ ಪತ್ರಿಕೆಗಳು ನಿಮಗೆ ಯಾವ ಪತ್ರಿಕೆಗಳನ್ನು ಒದಗಿಸುತ್ತವೆ ಎಂಬುದನ್ನು ವಿಸ್ತರಿಸುತ್ತವೆ ಅವರು ನಿಮಗೆ ಹೆಚ್ಚು ಕೊಡುತ್ತಾರೆ ನಿಮಗೆ ಗೊತ್ತಾ ಅವರು ಯಾವ ವಿಷಯಗಳ ಬಗ್ಗೆ ಚರ್ಚಿಸುತ್ತಿದ್ದಾರೆ ಎಂಬ ಬಗ್ಗೆ ಕೆಲವು ಸಂದರ್ಭಗಳನ್ನು ನೀಡುತ್ತಾರೆ ಮತ್ತೆ ಅವು ವಿಭಿನ್ನ ಜನರಿಂದ ಬರೆಯಲ್ಪಟ್ಟಿದೆ ಮತ್ತು ಆ ನಿಯತಕಾಲಿಕದ ಸ್ವರೂಪವನ್ನು ಆಧರಿಸಿ ನಿಮಗೆ ಪ್ರಸ್ತುತಪಡಿಸಲಾಗುತ್ತದೆ ಆದುದರಿಂದ ಒಳಾಂಗಣ ಅಲಂಕರಣದ ಬಗ್ಗೆ ಒಂದು ಪತ್ರಿಕೆಯಿರಬಹುದು ನಂತರ ಅವರು ಒಳಾಂಗಣ ಅಲಂಕರಣ ಲೇಖನಗಳ ಬಗ್ಗೆ ಮಾತನಾಡುತ್ತಾರೆ ಪ್ರಸ್ತುತ ಘಟನೆಗಳ ಬಗ್ಗೆ ಇತರರು ಇರಬಹುದು ಆದ್ದರಿಂದ ಅವುಗಳು ವಿಭಿನ್ನ ಪ್ರೇಕ್ಷಕರಿಗಾಗಿ ವಿಭಿನ್ನ ಹಂತದ ಆಳತೆಗೆ ವಿವಿಧ ಮಟ್ಟದಲ್ಲಿ ತಾಳ್ಮೆಯಿಂದ ಓದುವಂತಹವರಿಗೆ ಇವುಗಳು ವಿಭಿನ್ನವಾಗಿವೆ ಅವರು ನಿಮ್ಮಿಂದ ಹೊರತುಪಡಿಸಿ ಬೇರೆಯಾಗಿ ಬರೆಯಲಾಗಿದೆ ಆದರೆ ಇವುಗಳ ಬಗ್ಗೆ ನೀವು ಗಮನಿಸಿದ ವಿಷಯವೆಂದರೆ ಅವನ್ನು ವಿಮರ್ಶಕರು ಪಡೆಯಲು ಮೂರು ವಿಮರ್ಶಕರಿಗೆ ಅಗತ್ಯವಾಗಿ ಕಳುಹಿಸಲಾಗಿಲ್ಲ ಅವುಗಳು ಕೆಲವು ವಿಮರ್ಶೆ ಪ್ರಕ್ರಿಯೆಯನ್ನು ಹೊಂದಿರಬಹುದು ಪ್ರಕಾಶಕರು ಕೆಲವು ಬರಹಗಾರ ಪ್ರಕ್ರಿಯೆಯನ್ನು ಹೊಂದಿರಬಹುದು ಅದನ್ನು ಅವರು ಪಡೆಯಲು ಬಯಸುವ ವಿಷಯವೇ ಎಂಬುದನ್ನು ತಿಳಿಯಲು ಆದರೆ ಮೂಲಭೂತ ಅರ್ಥದಲ್ಲಿ ಅವರು ತಾಂತ್ರಿಕ ಲೇಖನವನ್ನು ಬರೆಯುವ ರೀತಿಯಲ್ಲಿಯೇ ಇಲ್ಲ ತಾಂತ್ರಿಕ ಲೇಖನಗಳು ಔಪಚಾರಿಕವಾಗಿ ಹೊಸ ತಜ್ಞರು ಅದನ್ನು ಪರಿಶೀಲಿಸಲು ಬಹು ಪರಿಣತರನ್ನು ಪರಿಶೀಲಿಸುವ ಅಗತ್ಯವಿದೆ ಮತ್ತು ಇದು ತಾಂತ್ರಿಕ ಲೇಖನವಾಗುವುದು ಹೇಗೆ ಆದರೆ ಅದಕ್ಕಿಂತಲೂ ಹೆಚ್ಚಿನದು ಈ ಪ್ರಕ್ರಿಯೆಯು ಸರಾಗವಾಗಿ ಸಂಭವಿಸುವಿಕೆಯನ್ನು ಸಕ್ರಿಯಗೊಳಿಸಲು ತಾಂತ್ರಿಕ ಬರವಣಿಗೆಗೆ ಸಂಬಂಧಿಸಿದ ಹಲವಾರು ಅಂಶಗಳನ್ನು ನಾವು ಚೆನ್ನಾಗಿ ತಿಳಿದಿರಬೇಕಾಗುತ್ತದೆ ಸರಿ ಇದೀಗ ನಾವು ತಾಂತ್ರಿಕ ಬರವಣಿಗೆಯನ್ನು ಮಾಡುತ್ತಿರುವೆವು ಎಂಬುದನ್ನು ನೋಡೋಣ ಆದ್ದರಿಂದ ನೀವು ತಾಂತ್ರಿಕ ಬರವಣಿಗೆಯನ್ನು ಏಕೆ ಮಾಡಬೇಕು ನಿಮ್ಮ ಕೆಲಸಕ್ಕೆ ಕ್ರೆಡಿಟ್ ಪಡೆಯಲು ನೀವು ತಾಂತ್ರಿಕ ಬರವಣಿಗೆಯನ್ನು ಮಾಡುವ ಮುಖ್ಯ ಕಾರಣ ಸರಿ ಆದ್ದರಿಂದ ತಾಂತ್ರಿಕ ಬರವಣಿಗೆಗೆ ಪ್ರಾಥಮಿಕ ಕಾರಣವೆಂದರೆ ನಿಮ್ಮ ಕೆಲಸಕ್ಕೆ ಔಪಚಾರಿಕ ಕ್ರೆಡಿಟ್ ಸಿಗುವುದು ಸಂಶೋಧಕನಂತೆ ನಾನು ಹೇಳಿದಂತೆ ನೀವು ನೋಡುತ್ತಿರುವ ವಿಷಯವೆಂದರೆ ನೀವು ಹೊಂದಿರುವ ಪ್ರಕಟಣೆಗಳ ಸಂಖ್ಯೆ ನೀವು ವೈಜ್ಞಾನಿಕ ಸಮುದಾಯಕ್ಕೆ ಎಷ್ಟು ಕೊಡುಗೆ ನೀಡಿದ್ದೀರಿ ಎನ್ನುವುದನ್ನು ಇದು ಕೇವಲ ಒಂದು ಅಳತೆ ಮತ್ತು ನೀವು ಪತ್ರಿಕೆಯೊಂದರಲ್ಲಿ ಪ್ರಕಟಿಸಿದಾಗ ಇತರ ಜನರು ಮೊದಲು ಮಾಡದ ಹೊಸದನ್ನು ನೀವು ಮಾಡಿದ್ದೀರಿ ಎಂದರ್ಥ ಇದು ಮೊದಲು ಇತರ ಲೇಖನಗಳು ಮತ್ತು ನಿಯತಕಾಲಿಕಗಳು ಮೊದಲು ಉಲ್ಲೇಖಿಸಲ್ಪಟ್ಟಿಲ್ಲ ಆದ್ದರಿಂದ ನೀವು ಈಗ ಅದರೊಂದಿಗೆ ಸಲ್ಲುತ್ತದೆ ಆದ್ದರಿಂದ ಭವಿಷ್ಯದಲ್ಲಿ ಈ ಕೆಲಸವನ್ನು ಮಾಡಿದ ಮೊದಲ ವ್ಯಕ್ತಿಯು ಇದೀಗ ಮತ್ತು ಹೀಗೆ ಹೇಳುತ್ತಾನೆ ಆದ್ದರಿಂದ ಇದು ನಿಮ್ಮ ಮುಖ್ಯ ಕೆಲಸವಾಗಿದೆ ನಿಮ್ಮ ಕೆಲಸಕ್ಕೆ ಕ್ರೆಡಿಟ್ ಪಡೆಯಲು ಮತ್ತು ತಾಂತ್ರಿಕ ಬರಹದೊಂದಿಗೆ ಬರಬೇಕಾದ ನಿರ್ದಿಷ್ಟ ಕಾರಣವಾಗಿದೆ ಸಹಜವಾಗಿ ನಿಮ್ಮ ಕೆಲಸಕ್ಕೆ ನೀವು ಕ್ರೆಡಿಟ್ ಮಾಡಿದಾಗ ನೀವು ಏನು ಮಾಡುತ್ತೀರಿ ಎಂಬುದು ಹೊಸ ಫಲಿತಾಂಶಗಳ ಬಗ್ಗೆ ಜನರಿಗೆ ತಿಳಿಸುತ್ತಿದೆ ಆದ್ದರಿಂದ ನೀವು ಪ್ರಕ್ರಿಯೆಯಲ್ಲಿ ಮಾಡುತ್ತಿರುವ ಮತ್ತೊಂದು ಪ್ರಮುಖ ವಿಷಯವೆಂದರೆ ಆದ್ದರಿಂದ ನೀವು ಮಾಹಿತಿ ನೀಡುವ ಮೂಲಕ ಪ್ರಮುಖ ಹೊಸ ಮಾಹಿತಿಯನ್ನು ಸಮ್ಮತಿಸುತ್ತೀರಿ ಆದ್ದರಿಂದ ನೀವು ಪ್ರಮುಖ ಹೊಸ ಮಾಹಿತಿಯನ್ನು ತಿಳಿಸುತ್ತಿದ್ದೀರಿ ಹಾಗಾಗಿ ಈ ಮಾಹಿತಿಯನ್ನು ಬಳಸಿಕೊಳ್ಳುವುದು ಬೇರೆ ಕಥೆ ಉದಾಹರಣೆಗೆ ನೀವು ಕಂಡುಹಿಡಿದಿದ್ದನ್ನು ಆಧರಿಸಿ ಕೆಲವು ಸಾರ್ವಜನಿಕ ನೀತಿ ಸರಿ ಆಗಿರಬಹುದು ಉದಾಹರಣೆಗೆ ಜನರು ಒಂದು ರೀತಿಯ ಇಂಧನ ಪದ್ಯಗಳನ್ನು ಮತ್ತೊಂದು ರೂಪದ ಇಂಧನಕ್ಕೆ ಹಣ ನೀಡಲು ಪ್ರಯತ್ನಿಸುತ್ತಿದ್ದರೆ ಮತ್ತು ನಿಮ್ಮ ಕೆಲಸವು ಇಂಧನದ ಒಂದು ರೂಪವು ಇತರ ರೂಪದ ಇಂಧನಕ್ಕಿಂತಲೂ ಸ್ವಚ್ಛವಾಗಿದೆ ಎಂದು ತೋರಿಸುವ ಮೊದಲ ಕೆಲಸವಾಗಿದೆ ಮತ್ತು ನೀವು ಅದನ್ನು ದೃಢವಾಗಿ ಸಾಬೀತುಪಡಿಸಬಹುದು ನಂತರ ಸರ್ಕಾರವು ಮೊದಲ ರೀತಿಯ ಇಂಧನವನ್ನು ಎರಡನೆಯ ರೀತಿಯ ಇಂಧನಕ್ಕೆ ಆದ್ಯತೆ ನೀಡಬಹುದು ಅಥವಾ ಕನಿಷ್ಟ ಪಕ್ಷ ಇದು ನಿರ್ಧರಿಸಲು ಸಹಾಯ ಮಾಡುವ ಅಂಶಗಳಲ್ಲಿ ಒಂದಾಗಬಹುದು ಆದ್ದರಿಂದ ಸಂಶೋಧನೆಯಿಂದ ಪ್ರಭಾವಿತವಾಗಿರುವ ಬಹಳಷ್ಟು ಸಾರ್ವಜನಿಕ ನೀತಿಗಳಿವೆ ಮತ್ತು ಎಲ್ಲಾ ಸಂದರ್ಭಗಳಲ್ಲಿ ಇದು ವ್ಯಕ್ತಿಯ ದೃಷ್ಟಿಯಿಂದ ಪರಿಗಣಿಸುವುದಿಲ್ಲ ಅದು ನಿಜಕ್ಕೂ ಪ್ರಕಟವಾದದ್ದು ನಿಜವಾಗಿಯೂ ವ್ಯತ್ಯಾಸವನ್ನುಂಟುಮಾಡುತ್ತದೆ ಆದ್ದರಿಂದ ನಿಮ್ಮ ಕೆಲಸಕ್ಕೆ ನೀವು ಮಾತ್ರ ಕ್ರೆಡಿಟ್ ಪಡೆಯುತ್ತೀರಿ ನಿಮ್ಮ ಕೆಲಸವು ಔಪಚಾರಿಕವಾಗಿ ಇತರ ಉದ್ದೇಶಗಳಿಗಾಗಿ ಬಳಸಲ್ಪಡುವುದು ಪಾಲ್ಗೊಳ್ಳುವಿಕೆಯೂ ಸೇರಿದಂತೆ ಆದ್ದರಿಂದ ತಾಂತ್ರಿಕ ಬರವಣಿಗೆ ಮುಖ್ಯವಾಗಿದೆ ನಿಮ್ಮ ವೃತ್ತಿಗಾಗಿ ಇದು ನಿಮಗೆ ಒಳ್ಳೆಯದು ವೈಜ್ಞಾನಿಕ ಸಮುದಾಯಕ್ಕೆ ಇದು ಒಳ್ಳೆಯದು ಏಕೆಂದರೆ ಅದು ವ್ಯವಸ್ಥಿತವಾಗಿ ವೈಜ್ಞಾನಿಕ ಸಮುದಾಯಕ್ಕೆ ಸಹಾಯ ಮಾಡುತ್ತದೆ ವಿಶ್ವದಾದ್ಯಂತದ ವಿವಿಧ ವಿಜ್ಞಾನಿಗಳ ಎಲ್ಲಾ ಸಾಧನೆಗಳನ್ನೂ ಗಮನದಲ್ಲಿರಿಸಿಕೊಳ್ಳಿ ಮತ್ತು ವಿವಿಧ ವಿಜ್ಞಾನಿಗಳ ನಡುವಿನ ಈ ಮಾಹಿತಿಯನ್ನು ವೈಜ್ಞಾನಿಕ ಸಮುದಾಯಕ್ಕೆ ಹಂಚಿಕೊಳ್ಳಲು ಸಹಾಯ ಮಾಡುತ್ತದೆ ಮತ್ತು ಆದ್ದರಿಂದ ಇದು ಬಹಳ ಮುಖ್ಯವಾಗಿದೆ ಮತ್ತು ಅದು ಸಹ ಬಳಸಲ್ಪಡುತ್ತದೆ ಹಾಗಾಗಿ ನೀವು ತಾಂತ್ರಿಕ ಬರವಣಿಗೆಯನ್ನು ಸರಿಯಾಗಿ ಮಾಡಬೇಕಾಗಿದೆ ನೀವು ತಾಂತ್ರಿಕ ಬರವಣಿಗೆಯನ್ನು ಏಕೆ ಮಾಡಬೇಕೆಂಬುದು ತಿಳಿದುಬಂದಾಗ ನಾವು ತಕ್ಷಣವೇ ಈ ಹಂತವನ್ನು ಪರಿಹರಿಸಬೇಕು ತಾಂತ್ರಿಕ ಬರವಣಿಗೆ ಏಕೆ ಕಷ್ಟ ಆದ್ದರಿಂದ ಮೊದಲನೆಯದಾಗಿ ನಾನು ಸ್ವಲ್ಪ ಹಿಂದಕ್ಕೆ ಹೋಗಬೇಕು ಮತ್ತು ಹೆಚ್ಚಿನ ವಿದ್ಯಾರ್ಥಿಗಳನ್ನು ಹೆಚ್ಚಿನ ಸಂಶೋಧನಾ ವಿದ್ಯಾರ್ಥಿಗಳು ನೀವು ಕೇಳಿದರೆ ಹೆಚ್ಚಿನ ಪದವೀಧರ ವಿದ್ಯಾರ್ಥಿಗಳು ತಮ್ಮ ಪದವಿ ಅಧ್ಯಯನಗಳು ಅಥವಾ ಸ್ನಾತಕೋತ್ತರ ಅಧ್ಯಯನಗಳ ಆರಂಭಿಕ ವರ್ಷಗಳಲ್ಲಿ ಬರೆಯುತ್ತಾರೆ ಯಾರು ಅವರ ಮೊದಲ ಕಾಗದ ಅಥವಾ ಎರಡನೆಯ ಕಾಗದವನ್ನು ಬರೆಯುವುದು ಅವುಗಳಲ್ಲಿ ಹೆಚ್ಚಿನವುಗಳು ಕಠಿಣ ಪ್ರಕ್ರಿಯೆ ಎಂದು ನಿಮಗೆ ಹೇಳುತ್ತವೆ ಇದು ಸುಲಭದ ಪ್ರಕ್ರಿಯೆ ಅಲ್ಲ ಮತ್ತು ಅದಕ್ಕೆ ಹಲವಾರು ಕಾರಣಗಳಿವೆ ಮುಖ್ಯ ಕಾರಣವೆಂದರೆ ಹೆಚ್ಚಿನ ತಾಂತ್ರಿಕತೆಗಳು ಟೆಕ್ನಿಕಲ್ ಡಾಕ್ಯುಮೆಂಟಿನಲ್ಲಿ ಅಗತ್ಯವಿರುವ ಬಗ್ಗೆ ತಿಳಿದಿಲ್ಲ ಜರ್ನಲ್ ಪೇಪರ್ನಲ್ಲಿ ಏನು ಅಗತ್ಯವಿರುತ್ತದೆ ಮತ್ತು ಅವರು ಜರ್ನಲ್ಗೆ ಸರಿಯಾದ ರೂಪದಲ್ಲಿಲ್ಲ ಅಥವಾ ಬಹುಶಃ ಜರ್ನಲ್ಗೆ ಸೂಕ್ತವಾದ ವಿಷಯಗಳನ್ನು ಬರೆಯುತ್ತಾರೆ ಅದಕ್ಕಾಗಿ ಒಂದು ಪ್ರಾಥಮಿಕ ಕಾರಣವೆಂದರೆ ನಾನು ಆರಂಭದಲ್ಲಿಯೇ ನಿಮಗೆ ತೋರಿಸಿದಂತೆಯೇ ನಿಯತಕಾಲಿಕೆಗಳು ಪತ್ರಿಕೆಗಳು ಕಾದಂಬರಿಗಳು ನಿಗೂಢ ಕಾದಂಬರಿಗಳು ಮತ್ತು ಇನ್ನಿತರ ವಿಷಯಗಳನ್ನು ನಾವು ಚೆನ್ನಾಗಿ ತಿಳಿದಿದ್ದೇವೆ ಇವುಗಳು ನಾವು ಹೆಚ್ಚು ಪರಿಚಿತವಾಗಿರುವ ಸಾಹಿತ್ಯದ ಹೆಚ್ಚು ಸಾಮಾನ್ಯ ಸ್ವರೂಪಗಳಾಗಿವೆ ಮತ್ತು ನಾನು ಹೇಳಿದಂತೆ ಅವರೆಲ್ಲರೂ ವಿಭಿನ್ನ ಶೈಲಿಯ ಬರವಣಿಗೆಯನ್ನು ಹೊಂದಿದ್ದಾರೆ ಮತ್ತು ಏಕೆಂದರೆ ಅವರು ವಿಭಿನ್ನ ಶೈಲಿಯ ಬರವಣಿಗೆಯನ್ನು ಹೊಂದಿದ್ದಾರೆ ಮತ್ತು ಅವರು ವಿಭಿನ್ನ ಪ್ರೇಕ್ಷಕರಿಗಾಗಿ ಉದ್ದೇಶಿಸಲಾಗಿದೆ ಮತ್ತು ಹೆಚ್ಚು ಮುಖ್ಯವಾಗಿ ಅವರು ಬೇರೆ ಉದ್ದೇಶಕ್ಕಾಗಿ ಉದ್ದೇಶಿಸಲಾಗಿದೆ ಏಕೆಂದರೆ ಅದು ಹಾಗೆ ನೀವು ಅದನ್ನು ಓದಿದಾಗ ಅದು ನಿಮ್ಮ ಮನಸ್ಸಿನ ಹಿಂಭಾಗದಲ್ಲಿದೆ ನಿಮಗೆ ತಿಳಿದಿದೆ ಅದು ಹೇಗೆ ಲೇಖನವನ್ನು ಬರೆಯಲಾಗಿದೆ ನಾನು ಈ ಪುಸ್ತಕವನ್ನು ಓದುತ್ತೇನೆ ಅದು ನಿಜವಾಗಿಯೂ ಒಳ್ಳೆಯದು ಎಂದು ಭಾವಿಸಿದೆ ಹಾಗಾಗಿ ನಾನು ಜರ್ನಲ್ ಲೇಖನವನ್ನು ಬರೆಯುವಾಗ ಅದು ಒಳ್ಳೆಯದು ನಾನು ಆ ಹಾದಿಯಲ್ಲಿ ಬರೆಯಬೇಕು ಇದು ನಾವು ಹೊಂದಿರುವ ಕೊನೆಗೊಳ್ಳುವ ರೀತಿಯ ಕಲ್ಪನೆ ಮತ್ತು ಅದು ನಿಖರವಾಗಿ ತಪ್ಪಾಗಿತ್ತು ಮುಖ್ಯವಾಗಿ ಅದು ವಿಭಿನ್ನ ಉದ್ದೇಶಕ್ಕಾಗಿ ಉದ್ದೇಶಿತವಾಗಿದೆ ಜರ್ನಲ್ ಲೇಖನವನ್ನು ಸಂಪೂರ್ಣವಾಗಿ ವಿಭಿನ್ನ ಉದ್ದೇಶಕ್ಕಾಗಿ ಉದ್ದೇಶಿಸಲಾಗಿದೆ ಆದ್ದರಿಂದ ಈ ಎರಡು ಹಂತಗಳನ್ನು ನಾವು ಬರೆಯುವ ವಿಧಾನವು ವಿಭಿನ್ನವಾಗಿದೆ ಉದ್ದೇಶವು ಭಿನ್ನವಾಗಿದ್ದರೂ ಸಹ ನೀವು ಇರಬಹುದು ಎಂದು ಭಾವಿಸಬಹುದು ನೀವು ಇನ್ನೂ ಅದೇ ರೀತಿಯಲ್ಲಿ ಬರೆಯಬಹುದು ಅದು ಆ ರೀತಿಯಲ್ಲಿ ಕೆಲಸ ಮಾಡುವುದಿಲ್ಲ ನೀವು ಅದೇ ರೀತಿ ಬರೆಯಿದರೆ ಜರ್ನಲ್ ಲೇಖನವು ತುಂಬಾ ಕಳಪೆ ಜರ್ನಲ್ ಲೇಖನವಾಗಿದೆ ಅದು ನಿಮಗೆ ಸರಿಹೊಂದುತ್ತದೆ ಅದು ಸರಿ ಎಂದು ನೀವು ಬರೆಯುವ ವಿಧಾನವಲ್ಲ ಆದ್ದರಿಂದ ಇತರ ಬರವಣಿಗೆಯ ರೂಪದಲ್ಲಿ ನಾವು ಹೊಂದಿರುವ ಪರಿಚಿತತೆಯು ವಾಸ್ತವವಾಗಿ ಅದರ ಬಗ್ಗೆ ಅರಿವು ತನಕ ತಾಂತ್ರಿಕ ಬರವಣಿಗೆಯ ವಿಷಯದಲ್ಲಿ ನಮ್ಮ ಅನನುಕೂಲತೆಗೆ ವಾಸ್ತವವಾಗಿ ಕಾರ್ಯನಿರ್ವಹಿಸುತ್ತದೆ ಒಮ್ಮೆ ನೀವು ಅದರ ಬಗ್ಗೆ ತಿಳಿದುಕೊಳ್ಳಿ ಅದರ ದಂಡ ಎಲ್ಲಾ ಬಗೆಯ ಬರವಣಿಗೆಯನ್ನು ನೀವು ಯಾವಾಗಲೂ ಓದಬಹುದು ಅವರು ತಾಂತ್ರಿಕ ಜರ್ನಲ್ ಲೇಖನದಿಂದ ಭಿನ್ನವಾಗಿರುವುದನ್ನು ಗುರುತಿಸುತ್ತಾರೆ ಮತ್ತು ನಂತರ ತಾಂತ್ರಿಕ ಜರ್ನಲ್ ಲೇಖನವನ್ನು ಬರೆಯಲು ಮುಂದುವರಿಸಿ ಆದ್ದರಿಂದ ಅದು ನಮ್ಮ ಚಟುವಟಿಕೆಯಲ್ಲಿ ಸೂಕ್ತವಾಗಿ ಅರಿತುಕೊಳ್ಳಲು ಮತ್ತು ಕಾರ್ಯಗತಗೊಳಿಸುವ ಪ್ರಾಥಮಿಕ ವಿಷಯವಾಗಿದೆ ಆದ್ದರಿಂದ ಇದು ಸಾಮಾನ್ಯವಾಗಿ ತುಂಬಾ ಕಷ್ಟಕರವಾಗಿದೆ ಮತ್ತು ಮುಖ್ಯವಾಗಿ ಏಕೆಂದರೆ ನಾವು ತಿಳಿದಿರುವ ಉದಾಹರಣೆಗಳು ನಮಗೆ ತಿಳಿದಿರುವುದು ನಮ್ಮನ್ನು ತಪ್ಪುದಾರಿಗೆಳೆಯುವುದು ಅನುಚಿತವಾಗಿ ನಮ್ಮನ್ನು ತಪ್ಪುದಾರಿಗೆಳೆಯುವುದು ಏಕೆಂದರೆ ಬೇರೆ ಬೇರೆ ಪ್ರೇಕ್ಷಕರಿಗೆ ಅವರು ಬರೆದಿದ್ದಾರೆ ಅಪ್ರಜ್ಞಾಪೂರ್ವಕವಾಗಿ ನಾವು ಆ ಪದ್ಧತಿಗಳನ್ನು ಎತ್ತಿಕೊಂಡು ಅದನ್ನು ಜರ್ನಲ್ಗಳಿಗೆ ಪ್ರಯತ್ನಿಸಿ ಮತ್ತು ನಮ್ಮ ತಾಂತ್ರಿಕ ಬರವಣಿಗೆಗೆ ಸರಿಯಾಗಿ ಕೆಲಸ ಮಾಡದೆ ಹೋಗುತ್ತೇವೆ ಮತ್ತು ಮೊದಲ ಡ್ರಾಫ್ಟ್ನ ಹೆಚ್ಚಿನ ನಿರೀಕ್ಷೆಗಳು ನೀವು ಪದವೀಧರ ವಿದ್ಯಾರ್ಥಿಗೆ ಮಾತನಾಡುವಾಗ ಪದವೀಧರ ವಿದ್ಯಾರ್ಥಿ ಅಥವಾ ಪೋಸ್ಟ್ ಪದವೀಧರ ವಿದ್ಯಾರ್ಥಿಗಳಿಂದ ನೀವು ಕೇಳುವಂತಹ ಸಾಮಾನ್ಯ ದೂರು ಇದೆಯೆಂದರೆ ಅವರು ತಮ್ಮ ಕೆಲಸದ ಬಗ್ಗೆ ಪತ್ರಗಳನ್ನು ಬರೆಯಲು ಪ್ರಾರಂಭಿಸಿದ್ದಾರೆ ಅವರು ಹೇಳುತ್ತಿದ್ದಾರೆ ನಿಮಗೆ ಗೊತ್ತಿದೆ ನಾನು ಏನಾದರೂ ಬರೆದಿದ್ದೇನೆ ನನ್ನ ಸಲಹೆಗಾರನಿಗೆ ಅದನ್ನು ಕೊಟ್ಟಿದ್ದೇನೆ ಮತ್ತು ನಂತರ ಅವರು ಕೆಲವು ಬದಲಾವಣೆಗಳನ್ನು ಬಯಸಿದ್ದರು ನಾನು ಆ ಬದಲಾವಣೆಗಳನ್ನು ಮಾಡಿದ್ದೇನೆ ನಾನು ಅದನ್ನು ಹಿಂದಕ್ಕೆ ಕಳುಹಿಸಿದ್ದೇನೆ ಅವರು ಸ್ವಲ್ಪ ಹೆಚ್ಚು ಬದಲಾವಣೆಗಳನ್ನು ಬಯಸಿದ್ದರು ಆದ್ದರಿಂದ ಇದು ಮುಂದುವರಿಯುವ ಪ್ರಕ್ರಿಯೆ ಮತ್ತು ವಿದ್ಯಾರ್ಥಿಯು ನಿರಾಶೆಗೊಂಡ ಚಿಂತನೆಯನ್ನು ಅನುಭವಿಸುತ್ತಾನೆ ನಿಮಗೆ ಗೊತ್ತಿದೆ ನಾನು ಕೆಲಸವನ್ನು ಮುಗಿಸಿದೆ ನಾವು ಸಮಯವನ್ನು ವ್ಯರ್ಥಗೊಳಿಸುತ್ತಿದ್ದೇವೆ ಅದನ್ನು ಅಲ್ಲಿಯೇ ಹೊರಗಿಡೋಣ ಮತ್ತು ಪ್ರಾಥಮಿಕವಾಗಿ ಅವರು ಬರೆದಿರುವ ಮೊದಲ ಡ್ರಾಫ್ಟ್ ಈಗಾಗಲೇ ಉತ್ತಮವಾಗಿವೆ ಎಂದು ಅವರು ಅಭಿಪ್ರಾಯಪಡುತ್ತಾರೆ ಎಲ್ಲಾ ಫಲಿತಾಂಶಗಳು ಇವೆ ನಾವು ಅದನ್ನು ಹೊರಗೆ ಹಾಕೋಣ ಆದರೆ ಅನುಭವದೊಂದಿಗೆ ನೀವು ಮೊದಲ ಡ್ರಾಫ್ಟ್ ಅನ್ನು ಹೆಚ್ಚಾಗಿ ಅರ್ಥಮಾಡಿಕೊಳ್ಳುತ್ತೀರಿ ಖಂಡಿತವಾಗಿ ನಿಮ್ಮ ಮೊದಲ ಎರಡು ಮೂರು ಪತ್ರಿಕೆಗಳ ಮೊದಲ ಕರಡು ನಂತರ ನೀವು ಕಲಿಯುವಿರಿ ಖಂಡಿತವಾಗಿ ನೀವು ಅದನ್ನು ಹೇಗೆ ಬರೆಯಬೇಕೆಂದು ಕಲಿಯುವಿರಿ ನೀವು ಬರೆದ ಮೊದಲ ಎರಡು ಮೂರು ಪೇಪರ್ಸ್ನ ಮೊದಲ ಡ್ರಾಫ್ಟ್ ತಾಂತ್ರಿಕ ಬರವಣಿಗೆಯ ದೃಷ್ಟಿಯಿಂದ ಬಹಳ ಕಳಪೆಯಾಗಿ ಬರೆಯಲ್ಪಡುತ್ತದೆ ಆದ್ದರಿಂದ ವಿದ್ಯಾರ್ಥಿಗೆ ಅದು ತುಂಬಾ ನಿರಾಶೆಯಾಗುತ್ತದೆ ಏಕೆಂದರೆ ಅವರು ಸರಿಯಾಗಿ ಮಾಡುತ್ತಿಲ್ಲವೆಂದು ತಿಳಿದಿಲ್ಲ ಮತ್ತು ಅವರು ಯಾವಾಗಲೂ ತಪ್ಪು ವಿಷಯವನ್ನು ಬರೆಯುವಲ್ಲಿ ಕೊನೆಗೊಳ್ಳುತ್ತಾರೆ ಮತ್ತು ಇದು ಸರಿಪಡಿಸಬಹುದು ಮತ್ತು ಅವರು ಕಾಗದದಲ್ಲಿ ಸರಿಪಡಿಸಲಾಗಿದೆ ಎಂಬುದನ್ನು ಸಂಪೂರ್ಣವಾಗಿ ಪ್ರಶಂಸಿಸುವುದಿಲ್ಲ ಹಾಗಾಗಿ ನೀವು ಮಾಡಿದ ನಂತರ ತಾಂತ್ರಿಕ ಕಾಗದದ ವಿವಿಧ ವಿಭಾಗಗಳೊಂದಿಗೆ ತಾಂತ್ರಿಕ ಪತ್ರಿಕೆಯಲ್ಲಿ ಏನು ಹೊರತುಪಡಿಸಬೇಕೆಂಬುದು ನಿಮಗೆ ಉತ್ತಮ ಅರ್ಥವನ್ನು ನೀಡುತ್ತದೆ ಮತ್ತು ಆದ್ದರಿಂದ ಏಕೆ ಇವೆ ಎಂಬ ಬಗ್ಗೆ ಉತ್ತಮ ಅರ್ಥವಿದೆ ಬದಲಾವಣೆಗಳನ್ನು ನಿಮ್ಮ ಕಾಗದದಲ್ಲಿ ಸಲಹೆ ಮಾಡಲಾಗುತ್ತದೆ ಮತ್ತು ಆ ಬದಲಾವಣೆಗಳನ್ನು ಸರಿಯಾಗಿ ಸೇರಿಸುವುದು ಹೇಗೆ ಹಾಗಾಗಿ ನಾವು ಏನು ಮಾಡಲಿದ್ದೇವೆ ಈ ಜರ್ನಲ್ ಪೇಪರ್ ಮೂಲಕ ನಾವು ಕಾಗದದಿಂದ ಕಲಿಯಬಹುದಾದ ಸಂಪೂರ್ಣ ನೋಟವನ್ನು ನೋಡುತ್ತೇವೆ ಹಾಗಾಗಿ ನಾನು ಇಲ್ಲಿ ಮಾಡುವ ಬಿಂದುಗಳಲ್ಲಿ ಒಂದಾಗಿದೆ ನಾನು ನಿಮ್ಮನ್ನು ಎಚ್ಚರಿಸಬೇಕೆಂದು ಬಯಸುವ ಒಂದು ನಿರ್ದಿಷ್ಟವಾದ ಅಂಶವಾಗಿದೆ ನೀವು ನೆನಪಿನಲ್ಲಿಟ್ಟುಕೊಂಡರೆ ನಾನು ಹೇಳಲು ಹೋಗುವ ಎಲ್ಲಾ ವಿಷಯಗಳ ಮೇಲೆ ಪರಿಣಾಮ ಬೀರುವ ಹಿನ್ನೆಲೆ ಕಲ್ಪನೆಯಾಗಿರುತ್ತದೆ ತಾಂತ್ರಿಕ ಕಾಗದದ ಬಗ್ಗೆ ಸರಿ ಮತ್ತು ತಾಂತ್ರಿಕ ಬರವಣಿಗೆಯ ಉದ್ದೇಶದಿಂದ ಆ ಹಂತವು ಸರಳವಾಗಿ ಸಿಗುತ್ತದೆ ನಾವು ಅರ್ಥಮಾಡಿಕೊಳ್ಳಬೇಕಾದ ವಿಷಯವೆಂದರೆ ತಾಂತ್ರಿಕ ಬರವಣಿಗೆಯ ಉದ್ದೇಶ ಏನು ನೀವು ಉದ್ದೇಶವನ್ನು ಒಮ್ಮೆ ಅರ್ಥಮಾಡಿಕೊಂಡರೆ ನಾನು ಹೇಳಿದ ಎಲ್ಲಾ ಇತರ ವಿವರಗಳನ್ನು ಸರಿಯಾಗಿ ಅರ್ಥಮಾಡಿಕೊಳ್ಳುವುದು ಆದ್ದರಿಂದ ನಾವು ಏನು ಮಾಡಲಿದ್ದೇವೆ ಉದ್ದೇಶ ಮೂಲತಃ ನೀವು ಹೇಳಬಹುದು ಸರಿ ನೀವು ನಿಮ್ಮ ಕೆಲಸವನ್ನು ತಿಳಿಸಲು ಪ್ರಯತ್ನಿಸುತ್ತಿದ್ದೀರಿ ನೀವು ಕೆಲವು ಓದುಗರಿಗೆ ತಿಳಿಸಲು ಪ್ರಯತ್ನಿಸುತ್ತಿದ್ದೀರಿ ನೀವು ಸರಿಯಾಗಿ ಮಾಡಿದ ಕೆಲವು ಕೆಲಸದ ಓದುಗರನ್ನು ನೀವು ತಿಳಿಸುತ್ತೀರಿ ಮತ್ತು ಕೆಲವೊಮ್ಮೆ ಓದುಗರಿಗೆ ತಿಳಿಸುವ ಪ್ರಕ್ರಿಯೆಯಲ್ಲಿ ನೀವು ಪ್ರಸ್ತುತಪಡಿಸಿದ ಆ ಪರಿಕಲ್ಪನೆಯ ಬಗ್ಗೆ ಏನಾದರೂ ವಾದಿಸಲು ನೀವು ಪ್ರಯತ್ನಿಸುತ್ತಿದ್ದೀರಿ ಆದರೆ ತಾತ್ವಿಕವಾಗಿ ನೀವು ಓದುಗರಿಗೆ ತಿಳಿಸಲು ಪ್ರಯತ್ನಿಸುತ್ತಿದ್ದೀರಿ ನಿರ್ದಿಷ್ಟವಾದ ದೃಷ್ಟಿಕೋನವನ್ನು ಓದುಗರಿಗೆ ಮನವೊಲಿಸಬಹುದು ಉದಾಹರಣೆಗೆ ನಾನು ಹೇಳಿದಂತೆ ನೀವು ಒಂದು ಇಂಧನವನ್ನು ಇಂಧನಕ್ಕಿಂತಲೂ ಸ್ವಚ್ಛವಾಗಿ ಹೇಳಲು ಪ್ರಯತ್ನಿಸುತ್ತಿದ್ದರೆ ನೀವು ಮಾಡಿದ್ದ ಪ್ರಯೋಗಗಳ ಓದುಗರಿಗೆ ತಿಳಿಸಲು ನೀವು ಹೋಗುತ್ತಿದ್ದರೆ ನಂತರ ಪ್ರಯೋಗದ ಫಲಿತಾಂಶಗಳು ಸ್ಪಷ್ಟವಾಗಿ ಏಕೆ ಎಂದು ಕೆಲವು ವಾದಗಳನ್ನು ಬಳಸಿ ಒಂದು ಇಂಧನವು ಇತರ ಇಂಧನಕ್ಕಿಂತಲೂ ಸ್ವಚ್ಛವಾಗಿದೆ ಎಂದು ತೋರಿಸಿ ಆದ್ದರಿಂದ ನೀವು ರೀಡರ್ನ ಕೆಲವು ಮಟ್ಟದ ಪ್ರೇರಿಸುವಿಕೆ ಮಾಡುತ್ತಿದ್ದೀರಿ ಆದ್ದರಿಂದ ನಾವು ನೋಡೋಣ ಆದ್ದರಿಂದ ತಿಳಿಸಿ ಮತ್ತು ಮನವೊಲಿಸುವುದು ಆದರೆ ತಾಂತ್ರಿಕ ಬರವಣಿಗೆ ಕುರಿತು ನೀವು ಅರ್ಥಮಾಡಿಕೊಳ್ಳಬೇಕಾಗಿರುವ ಪ್ರಮುಖ ವಿಷಯವೆಂದರೆ ನೀವು ಈ ಎರಡು ಕೆಲಸಗಳನ್ನು ಮಾಡಬೇಕಾಗಿರುವುದು ಅಥವಾ ನೀವು ಎಲ್ಲವನ್ನೂ ಪರಿಣಾಮಕಾರಿಯಾಗಿ ಸರಿಯಾಗಿ ಮಾಡಬೇಕಾಗಿದೆ ಇದು ಪ್ರಮುಖ ಕೆಲಸವಾಗಿದೆ ನೀವು ಮಾಡಿದ ಕೆಲಸದ ಓದುಗರಿಗೆ ನೀವು ಸಂಗ್ರಹಿಸಿದ ಡೇಟಾವನ್ನು ಪ್ರಸ್ತುತಪಡಿಸುತ್ತಿದ್ದೀರಿ ಎಂದು ನೀವು ತಿಳಿಸಬೇಕು ನೀವು ಒದಗಿಸಿದ ಡೇಟಾದ ಚರ್ಚೆಯನ್ನು ವಿಶಿಷ್ಟವಾಗಿ ಪ್ರತಿನಿಧಿಸುವ ಓದುಗರನ್ನು ಮನವೊಲಿಸಬೇಕು ಆದ್ದರಿಂದ ಆ ಎರಡು ವಿಭಿನ್ನ ವಿಷಯಗಳು ಅದು ಸ್ವತಃ ವ್ಯತ್ಯಾಸ ಎಂದು ನಾನು ಹೈಲೈಟ್ ಮಾಡುವ ವಿಷಯ ಡೇಟಾವನ್ನು ಒದಗಿಸುವುದು ಡೇಟಾವನ್ನು ಚರ್ಚಿಸುವಂತೆ ಮನವೊಲಿಸುವುದು ಮತ್ತು ನಂತರ ನೀವು ಎರಡೂ ಪರಿಣಾಮಕಾರಿಯಾಗಿ ಮಾಡಬೇಕಾದ ಮಾಹಿತಿಯನ್ನು ತಿಳಿಸಿ ಆದ್ದರಿಂದ ಇಲ್ಲಿ ಕೀಲಿಯು ದಕ್ಷತೆಯನ್ನು ಹೊಂದಿದೆ ಈ ಪ್ರಕ್ರಿಯೆಯನ್ನು ನೀವು ಹೇಗೆ ಪರಿಣಾಮಕಾರಿಯಾಗಿ ಮಾಡಲಿದ್ದೀರಿ ಮತ್ತು ಇದು ತಾಂತ್ರಿಕ ಬರವಣಿಗೆಗೆ ಪ್ರಮುಖ ಅಂಶವಾಗಿದೆ ಹಾಗಾಗಿ ನಾನು ನಿಮಗೆ ಹೇಳಲು ಹೋಗುತ್ತಿರುವ ಎಲ್ಲಾ ಇತರ ವಿವರಗಳು ನಾನು ಈ ದಕ್ಷತೆಯ ಪದಕ್ಕೆ ನಿಮ್ಮ ಗಮನವನ್ನು ಸೆಳೆಯುವೆನು ಆದ್ದರಿಂದ ಇದೀಗ ನಾವು ಜರ್ನಲ್ ಪೇಪರ್ ಅನ್ನು ನೋಡೋಣ ಮತ್ತು ನಂತರ ಅಲ್ಲಿರುವ ಎಲ್ಲಾ ಭಾಗಗಳ ಮೇಲೆ ನಾವು ಹೋಗುತ್ತೇವೆ ಮತ್ತು ನಾನು ಹೇಳುವ ಈ ಕಲ್ಪನೆಯು ಡಾಕ್ಯುಮೆಂಟ್ನ ವಿವಿಧ ಸ್ಥಳಗಳಲ್ಲಿ ಕಾಣಿಸಿಕೊಳ್ಳುವುದು ಹೇಗೆ ಪ್ರಾರಂಭಿಸುತ್ತದೆ ಸರಿ ನಾನು ಏನು ಮಾಡಬೇಕೆಂದು ಹೇಳುತ್ತಿದ್ದೇನೆಂದರೆ ಡಾಕ್ಯುಮೆಂಟ್ನ ಕೆಲವು ಭಾಗಗಳ ಮೂಲಕ ಹೋಗಿ ಮತ್ತು ಜರ್ನಲ್ ಪೇಪರ್ಸ್ ಅನ್ನು ಈ ಎಲ್ಲ ಆಲೋಚನೆಗಳೊಂದಿಗೆ ಮನಸ್ಸಿನಲ್ಲಿ ಓದುವಂತೆ ಮಾಡಲು ನಾನು ಪ್ರೋತ್ಸಾಹಿಸುವೆನೆಂದರೆ ಈ ಆಲೋಚನೆಗಳನ್ನು ಅರ್ಥಮಾಡಿಕೊಳ್ಳಿ ನೀವು ಮೌಲ್ಯಮಾಪನ ಮಾಡಬಹುದು ಜರ್ನಲ್ ಪೇಪರ್ಗಳನ್ನು ಎಲ್ಲರೂ ಈ ಮಾನದಂಡಗಳನ್ನು ಭೇಟಿಯಾಗುತ್ತವೆಯೇ ಎಂದು ನೋಡಲು ನೀವು ಪ್ರವೇಶಿಸಬಹುದು ಆ ಪ್ರಕ್ರಿಯೆಯಲ್ಲಿ ನೀವು ಆ ಪೇಪರ್ಗಳ ಹೆಚ್ಚು ವಿಮರ್ಶಾತ್ಮಕ ಓದುಗರಾಗುತ್ತೀರಿ ನೀವು ಪತ್ರಿಕೆಗಳ ವಿಮರ್ಶಾತ್ಮಕ ಓದುಗರಾಗಿದಾಗ ನಿಮ್ಮ ಸ್ವಂತ ಕಾಗದದ ವಿಮರ್ಶಾತ್ಮಕ ಓದುಗರಾಗುತ್ತೀರಿ ನಿಮ್ಮ ಮೂರನೇ ಕಾಗದ ಅಥವಾ ನಿಮ್ಮ ನಾಲ್ಕನೇ ಕಾಗದವನ್ನು ಸ್ವಯಂಚಾಲಿತವಾಗಿ ಬರೆದಾಗ ನಿಮ್ಮ ಮೂರನೇ ಕಾಗದದ ಅಥವಾ ನಾಲ್ಕನೇ ಕಾಗದದ ಮೊದಲ ಡ್ರಾಫ್ಟ್ ನಿಮ್ಮ ಮೊದಲ ಅಥವಾ ಎರಡನೆಯ ಕಾಗದದ ಮೊದಲ ಡ್ರಾಫ್ಟ್ಗಿಂತ ಉತ್ತಮವಾಗಿರುತ್ತದೆ ಆದ್ದರಿಂದ ಈ ವಿಷಯಗಳನ್ನು ಅರ್ಥಮಾಡಿಕೊಳ್ಳುವುದು ಮುಖ್ಯವಾಗಿದೆ ಈ ಆಲೋಚನೆಗಳೊಂದಿಗೆ ಪತ್ರಗಳನ್ನು ಮನಸ್ಸಿನಲ್ಲಿ ನೋಡಿ ತದನಂತರ ನಿಧಾನವಾಗಿ ನಿಮ್ಮ ಸ್ವಂತ ಲೇಖನಗಳನ್ನು ಬರೆಯಲು ನಿಮ್ಮ ಸಾಮರ್ಥ್ಯವನ್ನು ಸುಧಾರಿಸುತ್ತದೆ ಆದ್ದರಿಂದ ನಾವು g ಎಂಬುದು ವಿಷಯನೋಡುವಂತೆ ಈಗ ನೀವು ಜರ್ನಲ್ ಪೇಪರ್ ಅನ್ನು ನೋಡಿದರೆ ಅದರಲ್ಲಿ ಹಲವಾರು ಭಾಗಗಳಿವೆ ವಿಶಾಲವಾಗಿ ಜರ್ನಲ್ ಕಾಗದದ ಆರಂಭವಾಗಿ ನೀವು ಅದನ್ನು ಸರಿಹೊಂದಿಸುವ ಪ್ರಶಸ್ತಿಯನ್ನು ಹೊಂದಬಹುದು ಮತ್ತು ನಂತರ ನೀವು ಪರಿಚಯವನ್ನು ಸರಿಯಾಗಿ ಹೊಂದಬಹುದು ಆದ್ದರಿಂದ ಈ ಮೂರು ಭಾಗಗಳು ನಿಮ್ಮ ಕಾಗದದ ಆರಂಭದ ರೀತಿಯನ್ನು ರೂಪಿಸುತ್ತವೆ ಮತ್ತು ಇದರಲ್ಲಿ ಸಾಮಾನ್ಯವಾಗಿ ನಿರೀಕ್ಷಿತ ಕೆಲವು ವಿಷಯಗಳಿವೆ ಉದಾಹರಣೆಗೆ ಶೀರ್ಷಿಕೆಯಲ್ಲಿ ನೀವು ರೀತಿಯ ಸಂಶೋಧನೆಯು ಸರಿಯಾಗಿ ಮಾಡುತ್ತಿರುವ ಪ್ರದೇಶವನ್ನು ನೀವು ಸೂಚಿಸುತ್ತೀರಿ ಉದಾಹರಣೆಗೆ ಪುನರ್ಭರ್ತಿ ಮಾಡಬಹುದಾದ ಬ್ಯಾಟರಿಗಳು ಸರಿ ಎಂದು ಹೇಳಬಹುದು ಆದ್ದರಿಂದ ನೀವು ಸಂಶೋಧನೆಯ ಕ್ಷೇತ್ರದ ಬಗ್ಗೆ ಮಾತನಾಡಬೇಕು ಮತ್ತು ನಿಮ್ಮ ಕೆಲಸದ ಬಗ್ಗೆ ಅನನ್ಯವಾಗಿದೆ ಆದ್ದರಿಂದ ಅದು ಶೀರ್ಷಿಕೆಯಲ್ಲಿ ಹೇಗಾದರೂ ಹೈಲೈಟ್ ಆಗಬೇಕು ಆದ್ದರಿಂದ ನೀವು ಕೇವಲ ಸಂಶೋಧನೆಯ ಪ್ರದೇಶವನ್ನು ಬರೆಯಿದರೆ ನೀವು ಪುನರ್ಭರ್ತಿ ಮಾಡಬಹುದಾದ ಬ್ಯಾಟರಿಗಳನ್ನು ಹೇಳುವುದಾದರೆ ನೀವು ಮಾತನಾಡುತ್ತಿರುವ ಕಾಗದವನ್ನು ತೆಗೆದುಕೊಳ್ಳುವ ವ್ಯಕ್ತಿಯನ್ನು ತಕ್ಷಣವೇ ತಿಳಿಸುವುದಿಲ್ಲ ಆದ್ದರಿಂದ ನೀವು ಬಗ್ಗೆ ಮಾತನಾಡುತ್ತಿದ್ದರೆ ನಿರ್ದಿಷ್ಟ ವೈಫಲ್ಯದ ಯಾಂತ್ರಿಕ ವ್ಯವಸ್ಥೆಯನ್ನು ಹೇಳುವುದಾದರೆ ನಿಮಗೆ ತಿಳಿಸಿ ನಿಮಗೆ ತಿಳಿದಿರುವ ಯಾಂತ್ರಿಕ ವೈಫಲ್ಯ ನೀವು ಬ್ಯಾಟರಿ ರೀಚಾರ್ಜ್ ಮಾಡಬಹುದಾದ ಬ್ಯಾಟರಿ ಕೆಲವು ಯಾಂತ್ರಿಕ ವೈಫಲ್ಯಕ್ಕೆ ಒಳಪಟ್ಟಿದ್ದರೆ ನೀವು ಕೆಲವು ಪರೀಕ್ಷೆಯನ್ನು ಮಾಡಿದ್ದೀರಿ ಇದು ಯಾಂತ್ರಿಕ ವೈಫಲ್ಯವನ್ನು ಹೇಗೆ ತಪ್ಪಿಸುತ್ತದೆ ಆದ್ದರಿಂದ ವೈಫಲ್ಯ ಯಾಂತ್ರಿಕತೆಯ ಬಗ್ಗೆ ನೀವು ಮಾತನಾಡಬೇಕು ನೀವು ರೀಚಾರ್ಜ್ ಮಾಡಬಹುದಾದ ಬ್ಯಾಟರಿಯ ನಿರ್ದಿಷ್ಟ ಆವೃತ್ತಿಯ ಯಾಂತ್ರಿಕ ವೈಫಲ್ಯವನ್ನು ನಿಮಗೆ ತಿಳಿದಿರಬೇಕು ಅದು ಸಂಶೋಧನೆಯ ವಿಸ್ತೀರ್ಣವನ್ನು ಗುರುತಿಸುತ್ತದೆ ಮತ್ತು ಅದರ ಬಗ್ಗೆ ಹೊಸದನ್ನು ತೋರಿಸುತ್ತದೆ ಹಾಗಾಗಿ ನಿಮ್ಮ ಕಾಗದವು ಸರಿಯೇ ಎಂಬುದರ ಕುರಿತು ನೀವು ಕೆಲಸ ಮಾಡುತ್ತಿದ್ದೇವೆ ಎಂದು ಆ ಪ್ರದೇಶದಲ್ಲಿ ಹೊಸತೇನಿದೆ ಆದ್ದರಿಂದ ಒಂದು ಶೀರ್ಷಿಕೆಯು ಓದುಗರಿಗೆ ತಕ್ಷಣವೇ ತಿಳಿಸಬೇಕು ಹಾಗಾಗಿ ಅದು ವಿಷಯ ಈಗ ಇಲ್ಲಿ ಮುಂದಿನ ಪಾಯಿಂಟ್ ಅಮೂರ್ತವಾಗಿದೆ ಆದ್ದರಿಂದ ನೀವು ಜರ್ನಲ್ ಕಾಗದವನ್ನು ತೆಗೆದುಕೊಂಡರೆ ಮೇಲ್ಭಾಗದಲ್ಲಿ ಶೀರ್ಷಿಕೆ ತದನಂತರ ಮುಂದಿನ ಭಾಗವು ಅಮೂರ್ತವಾಗಿದೆ ನೀವು ಯಾವುದೇ ಜರ್ನಲ್ ಪೇಪರ್ ಆಯ್ಕೆ ಮಾಡಬಹುದು ನೀವು ಅದನ್ನು ನೋಡಬಹುದು ಇದು ಇಲ್ಲಿ ಕೇವಲ ಒಂದು ಉದಾಹರಣೆಯಾಗಿದೆ ಆದ್ದರಿಂದ ನೀವು ಇಲ್ಲಿ ನೋಡಿದ ಪಠ್ಯವನ್ನು ನಿಜವಾಗಿಯೂ ಓದಲಾಗದಿದ್ದಲ್ಲಿ ಅದು ವಿಷಯವಲ್ಲ ನೀವು ಒಂದು ಟೈಲ್ ನೋಡಿ ನಂತರ ಅಮೂರ್ತತೆಯನ್ನು ನೋಡುತ್ತೀರಿ ಮತ್ತು ನಂತರ ನೀವು ಪರಿಚಯವನ್ನು ನೋಡುತ್ತೀರಿ ತಕ್ಷಣದ ಮುಂದಿನ ಭಾಗವು ಪರಿಚಯವಾಗಲಿದೆ ಆದುದರಿಂದ ನಾವು ಇಲ್ಲಿ ಮಾತನಾಡುತ್ತಿದ್ದ ಮೂರುವು ಸರಿ ಈಗ ಹೆಚ್ಚಿನ ವಿದ್ಯಾರ್ಥಿಗಳು ಅತ್ಯಂತ ಕಷ್ಟಕರವಾದ ಅಮೂರ್ತ ವಿಷಯದ ಬಗ್ಗೆ ಮುಖ್ಯ ವಿಷಯವೆಂದರೆ ಅಮೂರ್ತವಾದದ್ದು ನೀವು ಎಲ್ಲ ಪ್ರಮುಖ ಸಂಶೋಧನೆಗಳನ್ನು ವಿಂಗಡಿಸಬೇಕು ಆದ್ದರಿಂದ ಅಮೂರ್ತವಾಗಿ ನೀವು ಅದನ್ನು ಎಲ್ಲವನ್ನೂ ದೂರ ನೀಡಬೇಕು ಆದ್ದರಿಂದ ಇದು ಅಮೂರ್ತವಾದ ಪ್ರಮುಖ ವಿಷಯವಾಗಿದೆ ಆದ್ದರಿಂದ ನೀವು ತೆಗೆದುಕೊಳ್ಳುವ ಯಾವುದೇ ಜರ್ನಲ್ ಪೇಪರ್ನಲ್ಲಿ ನೀವು ಇಲ್ಲಿ ನೋಡಿದ ಅಮೂರ್ತ ಶೀರ್ಷಿಕೆಗಿಂತ ಕೆಳಗಿರುವ ನಿಮ್ಮ ಕೆಲಸದ ಎಲ್ಲ ಪ್ರಮುಖ ಆವಿಷ್ಕಾರಗಳನ್ನು ಒಳಗೊಂಡಿರುವಿರಿ ಅದು ಸರಿಯಾಗಿದೆಯೇ ಎಂದು ನೀವು ಆಶ್ಚರ್ಯಪಡುತ್ತೀರಿ ಆದ್ದರಿಂದ ಅಮೂರ್ತವಾದವು ಎಲ್ಲವನ್ನೂ ಸರಿ ನೀಡುತ್ತದೆ ಆದರೆ ಅಲ್ಲಿ ಕೆಲವು ಕ್ಯಾಚ್ಗಳಿವೆ ನಿಮ್ಮ ಕಾಗದದ ಉಳಿದ ಭಾಗವನ್ನು ಓದದಿರುವ ಓರ್ವ ರೀಡರ್ ಅನ್ನು ಇದು ಗುರಿಯಾಗಿರಿಸಿದೆ ಆದ್ದರಿಂದ ಪರಿಭಾಷೆಯ ಬಗ್ಗೆ ಕೆಲವು ವಿಷಯಗಳನ್ನು ನೀವು ಅವರು ಇತ್ಯಾದಿಗಳ ಬಗ್ಗೆ ತಿಳಿದಿರಬಹುದೆಂದು ಭಾವಿಸಬಾರದು ಆದರೆ ಇನ್ನೂ ಎಲ್ಲ ಫಲಿತಾಂಶಗಳನ್ನು ನೀಡುತ್ತದೆ ಇಲ್ಲಿ ಹೆಚ್ಚಿನ ವಿದ್ಯಾರ್ಥಿಗಳು ಹೆಚ್ಚಿನ ಕಷ್ಟವನ್ನು ಹೊಂದಿದ್ದಾರೆ ಏಕೆಂದರೆ ನೀವು ಓದುವ ಯಾವುದೇ ಇತರ ಸಾಹಿತ್ಯದ ಸಾಹಿತ್ಯವು ಆರಂಭದಲ್ಲಿ ಸರಿಯಾಗಿ ಒಂದು ಕಾದಂಬರಿಯಲ್ಲೇ ಎಲ್ಲಾ ಪ್ರಮುಖ ಫಲಿತಾಂಶಗಳನ್ನು ನೀಡುವುದಿಲ್ಲ ನೀವು ಓದುತ್ತಿದ್ದರೆ ನೀವು ಒಳ್ಳೆಯ ಕಥೆಗಳನ್ನು ಅನುಭವಿಸುತ್ತಿದ್ದರೆ ಕಥೆಯ ಥ್ರಿಲ್ ಎನ್ನುವುದು ಕಥೆಯ ಪ್ರಮುಖ ಫಲಿತಾಂಶ ಅಥವಾ ಅತ್ಯಂತ ಪ್ರಮುಖವಾದ ಅಂಶವನ್ನು ನಿಮ್ಮಿಂದ ಮರೆಮಾಡಲಾಗಿದೆ ಆದ್ದರಿಂದ ಕಥೆಯ ಅಂತ್ಯದ ಕಡೆಗೆ ನೀವು ಆ ಮುಖ್ಯವಾದ ಅಂಶವನ್ನು ಪಡೆಯುತ್ತೀರಿ ಇಲ್ಲಿ ಜರ್ನಲ್ ಪೇಪರ್ನಲ್ಲಿ ನಿಖರವಾದ ವಿರುದ್ಧವು ನಿಜವಾಗಿದೆ ನೀವು ಆರಂಭದಲ್ಲಿಯೇ ಅತ್ಯಂತ ಪ್ರಮುಖವಾದ ಫಲಿತಾಂಶವನ್ನು ನೀಡುತ್ತೀರಿ ನೀವು ಏನು ಮರೆಮಾಡಲು ಪ್ರಯತ್ನಿಸುವುದಿಲ್ಲ ಒಂದು ಜರ್ನಲ್ ಪೇಪರ್ನಲ್ಲಿ ನಿಮ್ಮ ಫಲಿತಾಂಶವನ್ನು ಮರೆಮಾಡುವ ಶೈಲಿಯನ್ನು ನೀವು ಅನುಸರಿಸುವುದಿಲ್ಲ ತದನಂತರ ಕಾಗದದ ಅಂತ್ಯದವರೆಗೂ ಮತ್ತು ನಂತರ ಇದ್ದಕ್ಕಿದ್ದಂತೆ ತೀರ್ಮಾನಕ್ಕೆ ತಕ್ಕಂತೆ ಪರಿಣಾಮವನ್ನು ಉಂಟುಮಾಡುತ್ತದೆ ಹಾಗಾಗಿ ಉತ್ತಮ ಬರಹ ಶೈಲಿಯನ್ನು ನೀವು ಯೋಚಿಸಿದ್ದೀರಿ ಎಂಬುದು ಜರ್ನಲ್ ಬರವಣಿಗೆಯಲ್ಲಿ ಸರಿಹೊಂದುವ ವಿಷಯವಲ್ಲ ಆದ್ದರಿಂದ ನೀವು ನಿಮ್ಮ ಫಲಿತಾಂಶವನ್ನು ದೂರ ಕೊಡಬೇಕು ಮತ್ತು ಈ ಹಂತವು ಅದರೊಂದಿಗೆ ಮಾಡಬೇಕಾಗಿದೆ ಸಂಪೂರ್ಣವಾಗಿ ಮತ್ತು ಸಂಪೂರ್ಣವಾಗಿ ಇದನ್ನು ಮಾಡಲು ನಾನು ಮೊದಲು ಹೈಲೈಟ್ ಮಾಡಿದ ನಿರ್ದಿಷ್ಟ ಪದ ತಾಂತ್ರಿಕ ಬರವಣಿಗೆಯ ಉದ್ದೇಶವು ನಿಮ್ಮ ಕೆಲಸವನ್ನು ಪರಿಣಾಮಕಾರಿಯಾಗಿ ತಿಳಿಸುವುದು ಆದ್ದರಿಂದ ಇದು ನಿಮ್ಮ ಕೆಲಸವನ್ನು ತಿಳಿಸುವ ಅತ್ಯಂತ ಪರಿಣಾಮಕಾರಿ ಮಾರ್ಗವಾಗಿದೆ ನಿಮ್ಮ ಅತ್ಯುತ್ತಮ ಫಲಿತಾಂಶವನ್ನು ನೀವು ಬಿಟ್ಟುಕೊಡುವ ಡಾಕ್ಯುಮೆಂಟ್ನ ಮೇಲ್ಭಾಗದಲ್ಲಿಯೇ ಈಗ ವಿದ್ಯಾರ್ಥಿಗಳು ಒಂದು ಕಾಗದವನ್ನು ಪ್ರಕಟಿಸಿದರೆ ಮತ್ತು ನಾನು ನನ್ನ ಅತ್ಯುತ್ತಮ ಫಲಿತಾಂಶವನ್ನು ನೀಡಿದ್ದ ಕಾಗದದ ಮೇಲ್ಭಾಗದಲ್ಲಿ ಬರೆದರೆ ನಿಮ್ಮ ಕಾಗದದ ಉಳಿದ ಭಾಗವನ್ನು ಯಾರಾದರೂ ಯಾಕೆ ಓದಬೇಕು ಎಂದು ನಿಮಗೆ ಗೊತ್ತಾ ಆದ್ದರಿಂದ ಇದು ವಿದ್ಯಾರ್ಥಿಗಳು ಹೊಂದಿರುವ ಒಂದು ಕಳವಳ ಆದ್ದರಿಂದ ನೀವು ನಿಮ್ಮ ಅತ್ಯುತ್ತಮ ಫಲಿತಾಂಶಗಳನ್ನು ನೀಡಬೇಕೆಂದು ಈ ಆಲೋಚನೆಯೊಂದಿಗೆ ಅವರು ತುಂಬಾ ಅಸಹನೀಯರಾಗುತ್ತಾರೆ ನಾನು ಅದನ್ನು ತಕ್ಷಣವೇ ಕೊಟ್ಟರೆ ಯಾಕೆ ಉಳಿದವರು ಕಾಗದದ ಉಳಿದ ಭಾಗವನ್ನು ಓದಬಹುದು ಇಲ್ಲಿಯೇ ತಾಂತ್ರಿಕ ಬರವಣಿಗೆಯ ಉದ್ದೇಶವು ಇತರ ಬರವಣಿಗೆಗಳಿಂದ ಭಿನ್ನವಾಗಿದೆ ತಾಂತ್ರಿಕ ಬರವಣಿಗೆಯ ಉದ್ದೇಶವು ಇಡೀ ಕಾಗದವನ್ನು ಓದುವಂತೆ ಮಾಡುವುದು ಅಲ್ಲ ಅದು ತಾಂತ್ರಿಕ ಬರವಣಿಗೆಯ ಉದ್ದೇಶವಲ್ಲ ತಾಂತ್ರಿಕ ಬರವಣಿಗೆಯ ಉದ್ದೇಶವು ನಿಮ್ಮ ಕೆಲಸದ ಮಾಹಿತಿಯನ್ನು ಪರಿಣಾಮಕಾರಿಯಾಗಿ ನೀಡುವುದು ವ್ಯಕ್ತಿಯು ಹೆಚ್ಚಿನ ವಿವರಗಳಿಗೆ ಆಸಕ್ತಿ ಹೊಂದಿದ್ದರೆ ಮಾತ್ರ ಅವರು ನಿಮ್ಮ ಉಳಿದ ಕಾಗದವನ್ನು ಓದುತ್ತಾರೆ ಮತ್ತು ಅವರು ಸ್ವೀಕರಿಸುವ ವಿಷಯವೂ ಸಹ ನಾವು ಸ್ವೀಕರಿಸುತ್ತೇವೆ ಹಾಗಾಗಿ ಇನ್ನೊಬ್ಬರು ಪ್ರಕಟಿಸಿದ ಕಾಗದವನ್ನು ನಾನು ಆರಿಸಿದಾಗ ನಾನು ಆ ಕಾಗದದಲ್ಲಿ ಮುಂದೆ ನೋಡುತ್ತಿರುವಷ್ಟೆ ಬೇರೆ ಯಾರಾದರೂ ನನ್ನಿಂದ ಪ್ರಕಟಿಸಿದ ಆ ಕಾಗದವನ್ನು ತೆಗೆದುಕೊಂಡರೆ ಅದು ಆ ಕಾಗದದಲ್ಲಿ ಮುಂದೆ ನೋಡುತ್ತಿರುವ ನಿಖರತೆ ಅವರು ಪ್ರಾರಂಭದಲ್ಲಿ ಪ್ರಮುಖ ಫಲಿತಾಂಶವನ್ನು ನೋಡಲು ಬಯಸುತ್ತಾರೆ ಅವರು ಆ ಪ್ರದೇಶದಲ್ಲಿ ಕೆಲಸ ಮಾಡುತ್ತಿದ್ದರೆ ನಾನು ಮಾಡಿದ್ದ ಪ್ರಯೋಗದ ಮೇಲೆ ಒಂದು ಪ್ರಯೋಗವನ್ನು ಮಾಡಲು ಬಯಸಿದರೆ ಅಥವಾ ನಾನು ಮಾಡಿದ ಪ್ರಯೋಗದಲ್ಲಿ ಸುಧಾರಿಸಲು ಬಯಸಿದರೆ ಅವರು ಅದರ ಬಗ್ಗೆ ಹೆಚ್ಚಿನ ವಿವರಗಳನ್ನು ಕಾಗದದಲ್ಲಿ ಓದಬಹುದು ಆದರೆ ಉದ್ದೇಶವು ಹೇಗಾದರೂ ಅವುಗಳನ್ನು ಕಾಗದದ ಉಳಿದ ಓದಲು ಒತ್ತಾಯಿಸಲು ಅಲ್ಲ ಆದ್ದರಿಂದ ಮುಂದೆ ನೀವು ಈ ಕಲ್ಪನೆಯನ್ನು ಸ್ವೀಕರಿಸಿದಾಗ ಅದು ತಾಂತ್ರಿಕ ಡಾಕ್ಯುಮೆಂಟ್ ಅನ್ನು ಬರೆಯುವ ವಿಧಾನವಾಗಿದೆ ಅದು ನಿಮಗೆ ಸುಲಭವಾಗಿರುತ್ತದೆ ನಿಮ್ಮ ಉತ್ತಮ ಫಲಿತಾಂಶವು ಅಲ್ಲಿಗೆ ಬಂದಿರುವುದನ್ನು ನೀವು ಸುಲಭವಾಗಿ ತಿಳಿದುಕೊಳ್ಳುವುದನ್ನು ಸುಲಭವಾಗಿ ಉಸಿರಾಡಬಹುದು ಯಾರಾದರೂ ಕೇವಲ ಅಮೂರ್ತತೆಯನ್ನು ಓದಲು ಬಯಸಿದರೆ ಮತ್ತು ಬೇರೆಡೆ ಮಾಡಿ ಅದು ಉತ್ತಮವಾಗಿದೆ ಅದಕ್ಕೆ ನಾವು ಯಾವುದೇ ಸಮಸ್ಯೆಗಳಿಲ್ಲ ಅದು ಸರಿ ಎಂದು ನಾವು ಸಂತೋಷವಾಗಿರಲಿ ಆದ್ದರಿಂದ ಅದು ಅಮೂರ್ತವಾದದ್ದು ಆದ್ದರಿಂದ ಇಲ್ಲಿ ನಿಮ್ಮ ಎಲ್ಲಾ ಪ್ರಮುಖ ಫಲಿತಾಂಶಗಳನ್ನು ನೀವು ಬಿಟ್ಟುಕೊಡುತ್ತೀರಿ ನೀವೆಲ್ಲರೂ ನಿಮ್ಮ ಅಮೂರ್ತದಲ್ಲಿ ನೀಡುವುದು ನಿಮ್ಮ ಕೆಲಸದ ಬಗ್ಗೆ ಒಂದು ಪರಿಚಯ ಮಾತುಕತೆ ನೀವು ಏಕೆ ಮುಖ್ಯವಾದುದು ಎಂಬುದರ ಬಗ್ಗೆ ಮಾತನಾಡುತ್ತೀರಿ ನಿಮ್ಮ ಕೆಲಸವನ್ನು ಅರ್ಥಮಾಡಿಕೊಳ್ಳಲು ಅಗತ್ಯವಿರುವ ವಿಷಯಗಳ ಬಗ್ಗೆ ಸರಿ ಹೇಳಬಹುದು ಆದ್ದರಿಂದ ನಿಮ್ಮ ಕೆಲಸ ಏನು ಆದ್ದರಿಂದ ನೀವು ಕೆಲವು ಹಿನ್ನೆಲೆಗಳನ್ನು ನೀಡುತ್ತೀರಿ ನಿಮಗೆ ತಿಳಿದಿದೆ ನಾನು ಕೆಲಸ ಮಾಡುತ್ತಿದ್ದೇನೆ ನಾನು ಹೇಳಿದಂತೆ ಪುನರ್ಭರ್ತಿ ಮಾಡಬಹುದಾದ ಬ್ಯಾಟರಿಗಳು ಪೋರ್ಟಬಲ್ ಅನ್ವಯಿಕೆಗಳಿಗೆ ಪುನರ್ಭರ್ತಿ ಮಾಡಬಹುದಾದ ಶಕ್ತಿ ಮೂಲಗಳನ್ನು ಹೊಂದಲು ಆಸಕ್ತರಾಗಿರುವ ಬಹಳಷ್ಟು ಜನರು ಇದ್ದಾರೆ ಎಂದರ್ಥ ಮತ್ತು ನಿಮ್ಮ ಕೆಲಸವನ್ನು ಅರ್ಥಮಾಡಿಕೊಳ್ಳಲು ಅಗತ್ಯವಿರುವದನ್ನು ಸೂಚಿಸಲು ನೀವು ಬಯಸುತ್ತೀರಿ ಅರ್ಥ ಜನರು ತಿಳಿದಿರಬೇಕಾದ ಕೆಲವು ಹಿನ್ನೆಲೆ ಮಾಹಿತಿ ಇದ್ದರೆ ನೀವು ಪುನರ್ಭರ್ತಿ ಮಾಡಬಹುದಾದ ಬ್ಯಾಟರಿಗಳಿಗಾಗಿ ನಿರ್ದಿಷ್ಟ ರೀತಿಯ ಮಾದರಿಯನ್ನು ನೋಡುತ್ತಿರುವಿರಿ ಮತ್ತು ನೀವು ನಿಮ್ಮ ಡೇಟಾವನ್ನು ಮೌಲ್ಯಮಾಪನ ಮಾಡಲು ಆ ಮಾದರಿಯನ್ನು ಬಳಸುತ್ತಿರುವಿರಿ ಎಂದು ಹೇಳೋಣ ನಂತರ ಈ ಪತ್ರದಲ್ಲಿ ನಾವು ಈ ನಿರ್ದಿಷ್ಟ ಮಾದರಿಯನ್ನು ಬಳಸುತ್ತೇವೆ ಎಂದು ಹೇಳುವ ಮೂಲಕ ನೀವು ಅದನ್ನು ಉಲ್ಲೇಖಿಸುತ್ತೀರಿ ಆದ್ದರಿಂದ ನಿಮ್ಮ ಕಾಗದವನ್ನು ಅವರು ಅರ್ಥಮಾಡಿಕೊಳ್ಳಲು ಬಯಸಿದರೆ ಆ ಮಾದರಿಯೊಂದಿಗೆ ಅವರು ಪರಿಚಿತರಾಗಿರಬೇಕು ಎಂದು ಓದುಗರಿಗೆ ಎಚ್ಚರಿಸುತ್ತದೆ ಅವರು ಕೆಲವು ಇತರ ಕಾಗದವನ್ನು ಹುಡುಕಬೇಕಾಗಬಹುದು ಅಥವಾ ಆ ಮಾದರಿಯು ಏನೆಂದು ಅವರು ತಿಳಿದಿದ್ದಾರೆ ಎಂದು ಖಚಿತಪಡಿಸಿಕೊಳ್ಳಲು ಕೆಲವು ಪುಸ್ತಕವನ್ನು ಹುಡುಕಬೇಕಾಗಬಹುದು ಆದ್ದರಿಂದ ಅವರು ನಿಮ್ಮ ಕೆಲಸವನ್ನು ಅರ್ಥಮಾಡಿಕೊಳ್ಳಬಹುದು ಮತ್ತು ನೀವು ಬಗ್ಗೆ ಮಾತನಾಡುವಾಗ ಅದು ಏಕೆ ಮುಖ್ಯವಾದುದು ಇದು ಓದುಗನ ಗಮನ ಸೆಳೆಯುವ ಮತ್ತೊಂದು ನಿರ್ದಿಷ್ಟ ಸ್ಥಳವಾಗಿದೆ ಇತರ ಪ್ರದೇಶದ ಇತರ ತಾಂತ್ರಿಕ ಪತ್ರಿಕೆಗಳು ಆ ಪ್ರದೇಶದಲ್ಲಿನ ಇತರ ತಾಂತ್ರಿಕ ಪತ್ರಿಕೆಗಳು ನಿಮಗೆ ತಿಳಿದಿರುವಂತೆ ಆದ್ದರಿಂದ ಸಂಶೋಧಕ x ಹೊಂದಿದೆ ಕೆಳಗಿನ ಕೆಲಸವನ್ನು ಮಾಡಿದರು ಸಂಶೋಧಕರು y ಕೆಳಗಿನ ಕೆಲಸ ಮಾಡಿದ್ದಾರೆ ಮತ್ತು ಸಂಶೋಧಕ z ಕೆಳಗಿನ ಕೆಲಸವನ್ನು ಮಾಡಿದ್ದಾರೆ ಮತ್ತು ನಂತರ ನಿಮ್ಮ ಕೆಲಸ ಇತರ ಜನರು ಮಾಡಿದ ಎಲ್ಲಾ ಪ್ರಮುಖ ಕೆಲಸಗಳ ನಡುವೆ ಒಂದು ನಿರ್ದಿಷ್ಟ ಅಂಶವು ನಿರ್ಲಕ್ಷಿಸಲ್ಪಟ್ಟಿದೆ ಹೇಗಾದರೂ ನೀವು ಈಗ ಕೆಲವು ಹೊಸ ಸಂತೋಷವನ್ನು ಪ್ರಯೋಗವನ್ನು ರಚಿಸಿದ ನಿರ್ದಿಷ್ಟ ಅಂಶವನ್ನು ಅವರು ನೋಡಿಲ್ಲ ಮತ್ತು ಅದಕ್ಕಾಗಿಯೇ ನಿಮ್ಮ ಕೆಲಸವು ಆ ಪ್ರದೇಶದಲ್ಲಿದೆ ಆದ್ದರಿಂದ ನಿಮ್ಮ ಕೆಲಸವನ್ನು ಇತರ ಜರ್ನಲ್ ಲೇಖನಗಳೊಂದಿಗೆ ಅಲ್ಲಿಯೇ ಸರಿಹೊಂದಿಸಿ ನಾನು ಹೇಳಿದಂತೆ ನಿಯತಕಾಲಿಕಗಳಲ್ಲಿ ಪ್ರಕ್ರಿಯೆ ಬೇಕು ಪ್ರಕಟಿಸಲು ನೀವು ಮೊದಲಿಗರು ನಿಮ್ಮನ್ನು ಮನವರಿಕೆ ಮಾಡಿಕೊಳ್ಳಬೇಕು ಮತ್ತು ಹೊಸದನ್ನು ಮಾಡಿದ್ದೀರಿ ಎಂದು ವಿಮರ್ಶಕರನ್ನು ಮನವರಿಕೆ ಮಾಡಿಕೊಳ್ಳಬೇಕು ನೀವು ಅದನ್ನು ಹೈಲೈಟ್ ಮಾಡಲು ಪ್ರಯತ್ನಿಸುವ ಸ್ಥಳ ಏಕೆ ಮುಖ್ಯವಾಗಿದೆ ನಿಮ್ಮ ಕೆಲಸವು ಹೊಸದು ಹೇಗೆ ಸಾಹಿತ್ಯದಲ್ಲಿ ಈಗಾಗಲೇ ಏನು ಇದೆ ಎಂದು ನೀವು ಅದನ್ನು ಹೋಲಿಕೆ ಮಾಡುತ್ತೀರಿ ನಿಮ್ಮ ಕಾಗದದಲ್ಲಿಯೇ ಅದನ್ನು ಇರಿಸಿ ಆ ಪ್ರಕ್ರಿಯೆಯಲ್ಲಿ ನೀವು ಏನಾದರೂ ಹೊಸದನ್ನು ಮಾಡಿದ್ದೀರಿ ಎಂದು ನೀವು ತಿಳಿಸುವಿರಿ ಕಾಗದದ ಕೊನೆಯಲ್ಲಿ ಕಾಗದದ ಹಿಂಭಾಗದಲ್ಲಿ ನೀವು ಉಲ್ಲೇಖಗಳ ಪಟ್ಟಿಯನ್ನು ಹೊಂದಿರುತ್ತದೆ ಆದ್ದರಿಂದ ಸಾಮಾನ್ಯವಾಗಿ ನೀವು ಜರ್ನಲ್ ಪೇಪರ್ನ ಕೊನೆಯ ಪುಟವನ್ನು ತೆಗೆದುಕೊಂಡರೆ ಜರ್ನಲ್ ಲೇಖನ ಉಲ್ಲೇಖಗಳು ಇರುತ್ತದೆ ಆದ್ದರಿಂದ ನಿಮ್ಮ ಪರಿಚಯದಲ್ಲಿ ನಿಮ್ಮ ಪ್ರಾಯೋಗಿಕ ವಿವರಗಳಲ್ಲಿ ಇತ್ಯಾದಿಗಳಲ್ಲಿ ನೀವು ಉಲ್ಲೇಖಿಸುತ್ತಿರುವ ಎಲ್ಲಾ ಲೇಖನಗಳು ಆ ಲೇಖನಗಳನ್ನು ನೀವು ಉಲ್ಲೇಖಿಸುತ್ತಿದ್ದೀರಿ ಆದ್ದರಿಂದ ನೀವು ಈ ಕಲ್ಪನೆಯನ್ನು ತಿಳಿಸಬಹುದು ಆದ್ದರಿಂದ ನೀವು ಮಾಡಿದ ಇತರ ಕೆಲಸದೊಂದಿಗೆ ನೀವು ಹೇಗೆ ಲಿಂಕ್ ಮಾಡುತ್ತೀರಿ ಎಂಬುದು ಆದ್ದರಿಂದ ಇದು ಡಾಕ್ಯುಮೆಂಟ್ನ ಪ್ರಾರಂಭವಾಗಿದೆ ಇದು ಶೀರ್ಷಿಕೆ ಎಲ್ಲವನ್ನೂ ನೀಡುವ ಅಮೂರ್ತ ಮತ್ತು ನಂತರ ಪರಿಚಯವು ಹೇಳುತ್ತದೆ ನಿಮ್ಮ ಕೆಲಸವೇನು ಅದು ಏಕೆ ಮುಖ್ಯವಾಗಿದೆ ತದನಂತರ ನಿಮ್ಮ ಕೆಲಸವನ್ನು ಅರ್ಥಮಾಡಿಕೊಳ್ಳಲು ಏನು ಅಗತ್ಯವಿದೆ ತದನಂತರ ನೀವು ಡಾಕ್ಯುಮೆಂಟ್ ಮಧ್ಯದಲ್ಲಿ ಸಿಗುತ್ತದೆ ಡಾಕ್ಯುಮೆಂಟ್ ಮಧ್ಯದಲ್ಲಿ ಮೂಲಭೂತವಾಗಿ ಸಾಮಾನ್ಯವಾಗಿ ನಾವು ಮಾಡುವ ಹೆಚ್ಚಿನ ಕೆಲಸವೆಂದರೆ ಪ್ರಾಯೋಗಿಕ ಕಾರ್ಯವಾಗಿದ್ದರೆ ಇದು ನಿಮ್ಮ ಪ್ರಾಯೋಗಿಕ ಫಲಿತಾಂಶಗಳನ್ನು ಹೊಂದಿರುತ್ತದೆ ಇದು ಪ್ರಾಯೋಗಿಕ ವಿವರಗಳನ್ನು ಹೊಂದಿರುತ್ತದೆ ಅದು ಫಲಿತಾಂಶಗಳನ್ನು ಹೊಂದಿರುತ್ತದೆ ಮತ್ತು ಅದು ಚರ್ಚೆಯನ್ನು ಹೊಂದಿರುತ್ತದೆ ನೀವು ಮಾಡೆಲಿಂಗ್ ರೀತಿಯ ಕೆಲಸವನ್ನು ಹೊಂದಿರಬಹುದು ಆ ಸಂದರ್ಭದಲ್ಲಿ ನೀವು ಆ ಮಾದರಿಯ ಹಿಂದಿನ ಸಿದ್ಧಾಂತದ ಬಗ್ಗೆ ಏನಾದರೂ ಮಾತನಾಡುತ್ತೀರಿ ಮಾದರಿಯನ್ನು ಸ್ಥಾಪಿಸುವ ಬಗ್ಗೆ ನೀವು ಹೇಗೆ ಹೋಗಿದ್ದೀರಿ ನಾವು ಮಾದರಿಯನ್ನು ಹೇಗೆ ಜಾರಿಗೊಳಿಸಿದ್ದೇವೆ ಹೀಗೆ ನಾನು ಪ್ರಾಯೋಗಿಕ ಕೆಲಸಕ್ಕೆ ಹೆಚ್ಚು ಸಂಬಂಧಿಸಿರುವ ಯಾವುದಾದರೂ ಒಂದನ್ನು ಇಲ್ಲಿ ಕೆಳಗೆ ಹಾಕಿದ್ದೇನೆ ಆದರೆ ನೀವು ಕೆಲವು ನಿಯತಾಂಕಗಳನ್ನು ಅನುಗುಣವಾಗಿ ಯೋಚಿಸಬಹುದು ಇದು ಮಾಡೆಲಿಂಗ್ಗೆ ಸಂಬಂಧಿಸಿರುತ್ತದೆ ಆದ್ದರಿಂದ ಸಾಮಾನ್ಯವಾಗಿ ಪ್ರಾಯೋಗಿಕ ವಿವರಗಳ ಹಲವು ನಿಮಗೆ ಪ್ರಾಯೋಗಿಕ ವಿವರಗಳನ್ನು ಹೊಂದಿರುತ್ತದೆ ಆದ್ದರಿಂದ ಅವರು ಸರಳವಾಗಿ ಮಾತನಾಡುತ್ತಾರೆ ಅವರು ಹೊಂದಿದ್ದ ಪ್ರಾಯೋಗಿಕ ಸೆಟ್ ಯಾವುದು ಅವುಗಳು ಬಳಸಿದ ವಿಭಿನ್ನ ಸ್ಟ್ಯಾಂಡರ್ಡ್ ತಂತ್ರಗಳು ಯಾವುವು ಆ ತಂತ್ರಗಳು ಕೆಲವು ನಿರ್ದಿಷ್ಟ ಮೌಲ್ಯಗಳಲ್ಲಿ ನಿರ್ದಿಷ್ಟವಾದ ನಿರ್ದಿಷ್ಟ ನಿಯತಾಂಕಗಳನ್ನು ಹೊಂದಿದ್ದಲ್ಲಿ ಅವುಗಳು ಎಲ್ಲವನ್ನೂ ಉಲ್ಲೇಖಿಸುತ್ತವೆ ಆದ್ದರಿಂದ ಪ್ರತಿ ಪ್ರಯೋಗವನ್ನು ಹೇಗೆ ನಡೆಸಲಾಯಿತು ಎಂಬುದರ ಕುರಿತು ಎಲ್ಲಾ ವಿವರಗಳನ್ನು ಇಲ್ಲಿ ಉಲ್ಲೇಖಿಸಲಾಗಿದೆ ಮತ್ತೆ ನಿಮ್ಮ ಪ್ರಯೋಗವನ್ನು ಕಲಿಯಲು ಬಯಸುತ್ತಿರುವ ಬೇರೊಬ್ಬರು ನಿಮ್ಮ ಪ್ರಾಯೋಗಿಕ ವಿವರಗಳನ್ನು ನೋಡಲು ಮತ್ತು ಇದೇ ರೀತಿಯ ಪ್ರಯೋಗವನ್ನು ನಡೆಸಲು ಸಾಧ್ಯವಾಗುತ್ತದೆ ಎಂದು ಸ್ಪಷ್ಟಪಡಿಸುವುದು ಉದ್ದೇಶವಾಗಿದೆ ಆದ್ದರಿಂದ ನೀವು ಇಲ್ಲಿ ಏನೂ ಮರೆಮಾಚಬೇಡಿ ನಿಮ್ಮ ಪ್ರಯೋಗದ ಎಲ್ಲ ವಿವರಗಳನ್ನು ಸರಿಯಾಗಿ ಸ್ಪಷ್ಟಪಡಿಸಿಕೊಳ್ಳಿ ನೀವು ಏನನ್ನಾದರೂ ಪೇಟೆಂಟ್ ಮಾಡಲು ಪ್ರಯತ್ನಿಸುತ್ತಿಲ್ಲವಾದರೆ ಅದು ಪೇಟೆಂಟ್ ಆಗಿದೆಯೆಂದು ನೀವು ಸೂಚಿಸುತ್ತೀರಿ ಮತ್ತು ನೀವು ತಡೆಹಿಡಿದಿದ್ದ ಕೆಲವು ವಿವರಗಳಿವೆ ಆದರೆ ಅದು ತುಂಬಾ ಸ್ಪಷ್ಟವಾಗಿರಬೇಕು ಸಾಮಾನ್ಯವಾಗಿ ಪ್ರಾಯೋಗಿಕ ವಿವರಗಳನ್ನು ಸ್ಪಷ್ಟವಾಗಿ ಬರೆಯಲಾಗಿದೆ ಎಂದು ಬೇರೊಬ್ಬರು ಇದನ್ನು ಪುನರಾವರ್ತಿಸಬಹುದು ನಂತರ ನೀವು ಫಲಿತಾಂಶಗಳನ್ನು ಹೊಂದಿದ್ದೀರಿ ಮತ್ತು ನಂತರ ನೀವು ಚರ್ಚೆಯನ್ನು ಹೊಂದಿದ್ದೀರಿ ಇವುಗಳು ಎರಡು ವಿಭಿನ್ನ ಅಂಶಗಳಾಗಿವೆ ಬಹಳಷ್ಟು ವಿದ್ಯಾರ್ಥಿಗಳು ನಿಜವಾಗಿಯೂ ಈ ವ್ಯತ್ಯಾಸವನ್ನು ಅರ್ಥಮಾಡಿಕೊಳ್ಳಲಾಗಿಲ್ಲ ಒಂದು ಸಾಧನವು ಒಂದು ಸಾಧನವನ್ನು ನಿರ್ವಹಿಸುವ ಯಾವುದೇ ತಂತ್ರಜ್ಞನು ನಿಮಗೆ ಸರಿ ನೀಡುವ ಸಂಗತಿಯಾಗಿದೆ ಉದಾಹರಣೆಗೆ ನೀವು ಹೇಳುವುದಾದರೆ ಹತ್ತು ಮಾದರಿಗಳ ಗಡಸುತನದ ಮೌಲ್ಯಗಳು ಮತ್ತು ಧಾನ್ಯದ ಗಾತ್ರವನ್ನು ಕಡಿಮೆ ಮಾಡುವುದರೊಂದಿಗೆ ಹೇಳುತ್ತಾರೆ ಆದ್ದರಿಂದ ನೀವು ಅದನ್ನು ಕಂಡುಕೊಂಡರೆ ನಿಮಗೆ ಗೊತ್ತಾ ನೀವು ಧಾನ್ಯದ ಗಾತ್ರವನ್ನು ಕಡಿಮೆ ಮಾಡುವಾಗ ಗಡಸುತನ ಹೆಚ್ಚಾಗುತ್ತದೆ ಅದು ಕೇವಲ ಒಂದು ಫಲಿತಾಂಶವಾಗಿದೆ ಸರಿ ಇದು ಸರಳವಾಗಿ ಡೇಟಾದ ವಾಸ್ತವವಾದ ಹೇಳಿಕೆಯಾಗಿದೆ ಆದ್ದರಿಂದ ಫಲಿತಾಂಶವು ಸರಳವಾದ ಡೇಟಾದ ಹೇಳಿಕೆಯಾಗಿದೆ ಆದ್ದರಿಂದ ನೀವು ಹೋಗುತ್ತಿರುವ ಪ್ರವೃತ್ತಿಯನ್ನು ನೋಡುತ್ತೀರಿ ನಾನು ಹೋಗುತ್ತಿರುವ ಪ್ರವೃತ್ತಿಯನ್ನು ನೋಡುತ್ತೇನೆ ಎಂದು ನೀವು ಹೇಳುತ್ತೀರಿ ನೀವು ಹೋಗುತ್ತಿರುವ ಪ್ರವೃತ್ತಿಯನ್ನು ನೋಡುತ್ತೀರಿ ಮತ್ತು ನಂತರ ಕೆಳಗೆ ಬರುತ್ತಿದ್ದರೆ ಆ ಪ್ರವೃತ್ತಿಯಲ್ಲಿ ಗರಿಷ್ಠದನ್ನು ನಾನು ನೋಡುತ್ತಿದ್ದೇನೆ ಎಂದು ನೀವು ನಮೂದಿಸಬಹುದು ಆದ್ದರಿಂದ ಗ್ರಾಫ್ನಲ್ಲಿ ನೋಡುತ್ತಿರುವ ಯಾವುದೇ ವ್ಯಕ್ತಿಯು ನಮೂದಿಸಬಹುದಾದ ಎಲ್ಲವುಗಳು ತಕ್ಷಣವೇ ಗುರುತಿಸಬಹುದು ಪರಿಣಾಮವಾಗಿ ವಿಶಿಷ್ಟವಾಗಿ ಸರಿ ಹೇಳಿಕೆಯಾಗಿದೆ ಅಲ್ಲಿ ತೀರ್ಪು ಇಲ್ಲ ಇದು ಸರಳವಾಗಿ ಹೇಳಿಕೆಯಾಗಿದೆ ಆದ್ದರಿಂದ ಕಟ್ಟುನಿಟ್ಟಾಗಿ ಹೇಳುವುದಾದರೆ ನಿಮ್ಮ ಫಲಿತಾಂಶ ವಿಭಾಗವನ್ನು ಸರಿಯಾಗಿ ಬರೆದಿದ್ದರೆ ಫಲಿತಾಂಶದ ಬಗ್ಗೆ ಯಾವುದೇ ವಿವಾದವಿರುವುದಿಲ್ಲ ಅರ್ಥ ನಾನು ನಿಮ್ಮ ಫಲಿತಾಂಶಗಳನ್ನು ನೋಡಿದರೆ ಮತ್ತು ಇನ್ನೊಬ್ಬರು ಫಲಿತಾಂಶವನ್ನು ನೋಡಿದರೆ ಅವರಿಬ್ಬರು ಎರಡು ವಿಭಿನ್ನ ತೀರ್ಮಾನಗಳನ್ನು ಹೊಂದಿಲ್ಲ ಏಕೆಂದರೆ ನೀವು ಸರಳವಾಗಿ ಹೇಳಿಕೆ ನೀಡಿದ್ದೀರಿ ಮತ್ತು ಸತ್ಯಗಳು ನೇರವಾದ ಮಾರ್ಗವಾಗಿರುವುದರಿಂದ ಸತ್ಯವು ನೇರ ರೇಖೆಯಂತೆಯೇ ಯಾವುದಾದರೂ ರೇಖೆಯೇ ಏನನ್ನಾದರೂ ಗರಿಷ್ಠ ತೋರಿಸುತ್ತದೆ ಮತ್ತು ಯಾವುದನ್ನಾದರೂ ಕನಿಷ್ಠ ತೋರಿಸುತ್ತದೆ ಆದ್ದರಿಂದ ಅದು ಒಂದು ಫಲಿತಾಂಶ ಆದ್ದರಿಂದ ಅದು ಒಂದು ವಿಷಯ ನಿಮ್ಮ ಫಲಿತಾಂಶದ ಸಿದ್ಧಾಂತವನ್ನು ಸರಿಯಾಗಿ ಅರ್ಥಮಾಡಿಕೊಳ್ಳಲು ಪ್ರಯತ್ನಿಸುವ ಒಂದು ಚರ್ಚೆಯಾಗಿದೆ ಇಲ್ಲಿ ನೀವು ಆ ಫಲಿತಾಂಶದ ಬಗ್ಗೆ ಕೆಲವು ವಾದಗಳನ್ನು ಮಾಡುತ್ತಿದ್ದೀರಿ ನೀವು ಗರಿಷ್ಟತೆಯನ್ನು ನೋಡುತ್ತಿರುವಿರಿ ಎಂದು ನೀವು ಹೇಳಿದಾಗ ನೀವು ಗರಿಷ್ಠ ಪ್ರಮಾಣವನ್ನು ನೋಡುತ್ತಿರುವ ಕಾರಣ ನೀವು ವಾದವನ್ನು ಮಾಡುತ್ತಿದ್ದೀರಿ ಎರಡು ನಿಯತಾಂಕಗಳು ಮತ್ತು ಘರ್ಷಣೆಗಳು ಇವೆ ಎಂದು ನೀವು ಹೇಳಬಹುದು ಒಂದು ನಿಯತಾಂಕವು ಏನನ್ನಾದರೂ ಹೋಗಬಹುದು ಮತ್ತೊಂದು ನಿಯತಾಂಕವು ಒಂದೇ ವಿಷಯವನ್ನು ಕೆಳಗೆ ತರಲು ಕಾರಣವಾಗುತ್ತದೆ ಮತ್ತು ಪರಿಣಾಮವಾಗಿ ಎರಡನೇ ಪ್ಯಾರಾಮೀಟರ್ ಆದ್ಯತೆ ಪಡೆದಾಗ ಅದು ಕರ್ವ್ ಕೆಳಗೆ ಬರಲು ಕಾರಣವಾಗುತ್ತದೆ ಹಾಗಾಗಿ ವಿಶ್ಲೇಷಣೆ ಮಾಡಲು ಮತ್ತು ಉತ್ತರದೊಂದಿಗೆ ಬರಲು ನಿಮ್ಮ ಎಲ್ಲಾ ವೈಜ್ಞಾನಿಕ ಹಿನ್ನೆಲೆಯನ್ನು ನೀವು ಬಳಸುತ್ತಿರುವಿರಿ ಎಂದು ನೀವು ವಿಶ್ಲೇಷಿಸುತ್ತಿರುವಿರಿ ಆದ್ದರಿಂದ ಅದು ಚರ್ಚೆಯಾಗಿದೆ ಮತ್ತು ಸಾಮಾನ್ಯವಾಗಿ ಆಲೋಚನೆಯು ಯಾರೂ ನಿಮ್ಮೊಂದಿಗೆ ವಾದಿಸದಿರುವ ಸಂಗತಿಯಾಗಿದೆ ವಿವಿಧ ಜನರು ವಿಭಿನ್ನ ಅಭಿಪ್ರಾಯಗಳನ್ನು ಹೊಂದಬಹುದಾದ ವಿಷಯ ಚರ್ಚೆಯಾಗಿದೆ ಆದ್ದರಿಂದ ಒಂದು ಚರ್ಚೆ ಸ್ವಲ್ಪಮಟ್ಟಿಗೆ ಒಂದು ಅಭಿಪ್ರಾಯ ಇದು ಕೆಲವು ಅನಿಯಂತ್ರಿತ ಅಭಿಪ್ರಾಯವಲ್ಲ ಇದು ಕೆಲವು ವೈಜ್ಞಾನಿಕ ಹಿನ್ನೆಲೆ ಮತ್ತು ಕೆಲವು ವೈಜ್ಞಾನಿಕ ವಿಶ್ಲೇಷಣೆಯನ್ನು ಆಧರಿಸಿದೆ ಆದ್ದರಿಂದ ನಿಮ್ಮ ಚರ್ಚೆಯೊಂದಿಗೆ ನೀವು ಚಿಂತನೆಯನ್ನು ಅನ್ವಯಿಸಲಿದ್ದೀರಿ ಆದರೆ ಸಾಮಾನ್ಯವಾಗಿ ನೀವು ಸರಿಯಾಗಿ ಏನು ಮಾಡುತ್ತಿರುವಿರಿ ಎಂಬುದರ ಬಗ್ಗೆ ಹೆಚ್ಚು ಸ್ವಾತಂತ್ರ್ಯವಿದೆ ಸಾಮಾನ್ಯವಾಗಿ ಇದು ನಿಮ್ಮ ಡಾಕ್ಯುಮೆಂಟ್ನ ಮಧ್ಯಭಾಗವಾಗಿದೆ ಮತ್ತು ನೀವು ನಿಜವಾಗಿಯೂ ಈ ಡಾಕ್ಯುಮೆಂಟ್ಗೆ ವಿವಿಧ ತಂತ್ರಗಳನ್ನು ಅಳವಡಿಸಿಕೊಳ್ಳಬಹುದು ಆದ್ದರಿಂದ ಉದಾಹರಣೆಗೆ ಅನೇಕ ಜನರಿಗೆ ಡಾಕ್ಯುಮೆಂಟಿನಲ್ಲಿ ಬಳಸಿಕೊಳ್ಳುವ ಒಂದು ಸ್ಟ್ಯಾಂಡರ್ಡ್ ಕಾರ್ಯತಂತ್ರ ಸರಳವಾಗಿ ಕಾಲಾನುಕ್ರಮವಾಗಿದೆ ಅಂದರೆ ನಾನು ಮೊದಲ ಒಂದು ನಿರ್ದಿಷ್ಟ ಪ್ರಯೋಗವನ್ನು ಮಾಡಿದ್ದೇನೆ ನಂತರ ನಾನು ಮತ್ತೊಂದು ಪ್ರಯೋಗ ಮಾಡಿದ್ದೇನೆ ಆಗ ನಾನು ಮೂರನೇ ಪ್ರಯೋಗವನ್ನು ಮಾಡಿದೆ ಅದು ನಿಮ್ಮ ಫಲಿತಾಂಶವನ್ನು ನೀವು ಹೇಗೆ ಪ್ರಸ್ತುತಪಡಿಸುತ್ತೀರಿ ಇದು ಕಾಲಾನುಕ್ರಮದಲ್ಲಿದೆ ಉದಾಹರಣೆಗೆ ನೀವು ಪರಮಾಣು ರಿಯಾಕ್ಟರ್ ಬಗ್ಗೆ ಏನನ್ನಾದರೂ ಚರ್ಚಿಸುತ್ತಿದ್ದೀರಿ ಎಂದು ನಿಮಗೆ ಗೊತ್ತಿದೆ ಎಂದು ನೀವು ಹೇಳಬಹುದು ಆದ್ದರಿಂದ ನೀವು ಉಷ್ಣತೆಯ ವಿಷಯದಿಂದ ಪ್ರಾರಂಭಿಸಲು ಬಯಸಬಹುದು ರಿಯಾಕ್ಟರ್ನ ಹೊರಗಿನ ಶೆಲ್ ಕೋಣೆಯ ಉಷ್ಣಾಂಶದಲ್ಲಿರುತ್ತದೆ ಅಲ್ಲಿಯೇ ಪರಮಾಣು ರಿಯಾಕ್ಟರಿಯ ಹೊರಗಿನ ಏನಾದರೂ ಹೊರಗಿನ ಎಲ್ಲಾ ರೀತಿಯಲ್ಲಿಯೂ ಕೊಠಡಿಯ ತಾಪಮಾನದಲ್ಲಿರುತ್ತದೆ ಒಳಗೆ ನೀವು ಹಲವಾರು ಸಾವಿರ ಡಿಗ್ರಿಗಳಷ್ಟು C ಅಥವಾ ಹತ್ತಾರು ಡಿಗ್ರಿ ಸಿ ತಾಪಮಾನವನ್ನು ನೋಡಿದರೆ ಕೊನೆಗೊಳ್ಳಬಹುದು ಮಿಲಿಯನ್ ಡಿಗ್ರಿ ಸಿ ಒಳಗಡೆ ಇರಬಹುದು ಆದ್ದರಿಂದ ನೀವು ಉಷ್ಣತೆಯನ್ನು ಅನುಸರಿಸಬಹುದು ಪದರದ ಮೂಲಕ ಹೋಗಬಹುದು ಮತ್ತು ನೀವು ತಾಪಮಾನವನ್ನು ಅನುಸರಿಸಬಹುದು ನಿರ್ದಿಷ್ಟವಾದ ವೇರಿಯಬಲ್ ಅನ್ನು ಅನುಸರಿಸಬಹುದು ನೀವು ಒಂದು ಪ್ರಾದೇಶಿಕ ವಿಧಾನವನ್ನು ಮಾಡಬಹುದು ಮತ್ತು ನೀವು ನಿಯತಾಂಕಗಳಲ್ಲಿ ಹೇಳಬಹುದು ವಸ್ತುಗಳು ಹೊರಗಿನವರು ಏನನ್ನಾದರೂ ಮಾಡಲಿದ್ದಾರೆ ನೀವು ಒಳಗೆ ವಸ್ತುಗಳನ್ನು ಬದಲಾಯಿಸಬಹುದು ಪರಿಸ್ಥಿತಿಗಳು ಬದಲಾವಣೆ ಮತ್ತು ಪರಿಣಾಮಗಳು ಬದಲಾವಣೆ ಆದ್ದರಿಂದ ಇದು ಪ್ರಾದೇಶಿಕ ವಿಷಯ ನೀವು ಒಂದು ನಿರ್ದಿಷ್ಟ ವೇರಿಯೇಬಲ್ನ ಮಾರ್ಪಾಡನ್ನು ಇಷ್ಟಪಡುವ ಯಾವುದನ್ನಾದರೂ ನೋಡಬಹುದಾಗಿದೆ ಕೆಲವು ನಿರ್ದಿಷ್ಟ ಪ್ರಕ್ರಿಯೆಯ ಮೂಲಕ ಹರಿಯುವ ಕೆಲವು ದ್ರವವನ್ನು ನೀವು ಹೊಂದಿದ್ದೀರಿ ದ್ರವದ ಸ್ನಿಗ್ಧತೆಯನ್ನು ನೀವು ಹೇಳಬಹುದು ಅದರ ಪಥದಲ್ಲಿ ವಿಭಿನ್ನ ಸ್ಥಳಗಳಲ್ಲಿ ಅನುಭವಿಸುತ್ತಿರುವ ಪರಿಸ್ಥಿತಿಗಳ ಆಧಾರದ ಮೇಲೆ ದ್ರವದ ಬದಲಾವಣೆಯ ಸ್ನಿಗ್ಧತೆ ಇರಬಹುದು ಆದ್ದರಿಂದ ನೀವು ಅದನ್ನು ಅನುಸರಿಸಬಹುದು ಆದ್ದರಿಂದ ನೀವು ಆ ವೇರಿಯಬಲ್ ಅನ್ನು ಅನುಸರಿಸುವ ಕೆಲವು ಸ್ಕೀಮ್ಯಾಟಿಕ್ ಅನ್ನು ಹೊಂದಿರುತ್ತದೆ ಮತ್ತು ನೀವು ವಿವಿಧ ಸ್ಥಳಗಳಲ್ಲಿ ವೇರಿಯೇಬಲ್ನ ಪ್ರಮುಖ ಮೌಲ್ಯಗಳನ್ನು ಇರಿಸುತ್ತೀರಿ ಮತ್ತು ನೀವು ಏನು ಎಂದು ಸೂಚಿಸುವಿರಿ ಆದ್ದರಿಂದ ನನ್ನ ಪಾಯಿಂಟ್ ಡಾಕ್ಯುಮೆಂಟ್ನ ಮಧ್ಯಭಾಗವು ಒಂದು ಪ್ರಾಥಮಿಕ ಉದ್ದೇಶವಾಗಿದೆ ನಿಮಗೆ ತಿಳಿದಿರುವಂತೆ ನಿಮ್ಮ ಕೆಲಸದ ಅತ್ಯಂತ ದೊಡ್ಡ ವಿವರವನ್ನು ಡಾಕ್ಯುಮೆಂಟ್ನ ಮಧ್ಯದಲ್ಲಿ ಪ್ರಸ್ತುತಪಡಿಸಲಾಗುತ್ತದೆ ಅದು ನಿಮ್ಮ ಅಮೂರ್ತದಲ್ಲಿ ಸಾರಾಂಶವಾಗಿದೆ ಆದರೆ ಇದು ಮಧ್ಯದಲ್ಲಿ ಪ್ರಸ್ತುತಪಡಿಸಲಾಗಿದೆ ನಿಮ್ಮ ಡಾಕ್ಯುಮೆಂಟ್ ಮತ್ತು ನಿಮಗೆ ಲಭ್ಯವಿರುವ ವಿವಿಧ ಆಯ್ಕೆಗಳಿವೆ ನೀವು ಡಾಕ್ಯುಮೆಂಟ್ ಮಧ್ಯದಲ್ಲಿ ಹೇಗೆ ಹೋಗಬಹುದು ನಾನು ಪ್ರಾದೇಶಿಕ ಮಾರ್ಗವನ್ನು ಕುರಿತು ನೀವು ಕಾಲಾನುಕ್ರಮದ ರೀತಿಯಲ್ಲಿ ಅನುಸರಿಸಬಹುದು ನೀವು ವೇರಿಯೇಬಲ್ ಹರಿವನ್ನು ಅನುಸರಿಸಬಹುದು ನೀವು ಕಾಣುವ ವಿವಿಧ ವಿಧಾನಗಳಲ್ಲಿ ಬಹಳಷ್ಟು ನೀವು ಜರ್ನಲ್ ಕಾಗದವನ್ನು ಎತ್ತಿದಾಗ ಅವರು ಅದನ್ನು ಹೇಗೆ ಮಾಡುತ್ತಿದ್ದಾರೆ ಎಂದು ಅರ್ಥಮಾಡಿಕೊಳ್ಳಬಹುದು ಆದ್ದರಿಂದ ಡಾಕ್ಯುಮೆಂಟ್ ಮಧ್ಯದಲ್ಲಿ ಅದು ಸರಿಯಾಗಿದೆ ತದನಂತರ ಅಂತಿಮವಾಗಿ ದಸ್ತಾವೇಜು ಅಂತ್ಯಗೊಳ್ಳುವ ಡಾಕ್ಯುಮೆಂಟ್ನ ಅಂತ್ಯವನ್ನು ನೀವು ಹೊಂದಿರುವಿರಿ ಅದು ಸಾಮಾನ್ಯವಾಗಿ ತೀರ್ಮಾನಗಳು ಆದ್ದರಿಂದ ನಿಮ್ಮ ಡಾಕ್ಯುಮೆಂಟ್ನ ತೀರ್ಮಾನ ಅಲ್ಲಿ ಮತ್ತೆ ನಿಮ್ಮ ಕೆಲಸದ ಪ್ರಮುಖ ಫಲಿತಾಂಶಗಳನ್ನು ನೀವು ತೀರ್ಮಾನಿಸಬಹುದು ಈಗ ಕೆಲವು ವಿಧಗಳಲ್ಲಿ ಅಂತ್ಯ ಮತ್ತು ಅಮೂರ್ತತೆಯು ಹೋಲಿಕೆಗಳನ್ನು ಹೊಂದಿವೆ ಇಬ್ಬರೂ ನಿಮ್ಮ ಕೆಲಸದ ಫಲಿತಾಂಶಗಳನ್ನು ತೋರಿಸುತ್ತಾರೆ ಅವರು ನಿಮ್ಮ ಕೆಲಸದ ಫಲಿತಾಂಶಗಳನ್ನು ಸಾರಾಂಶಿಸುತ್ತಾರೆ ಆದರೆ ಒಂದು ವ್ಯತ್ಯಾಸವಿದೆ ಆದ್ದರಿಂದ ನೀವು ಬಳಸುವ ಕೆಲವೊಂದು ಪದಗಳು ಅಮೂರ್ತವಾದದ್ದು ನಿಮ್ಮ ಕೆಲಸವನ್ನು ಹಿಂದೆಂದೂ ನೋಡಿರದ ಪ್ರೇಕ್ಷಕರನ್ನು ಗುರಿಯಾಗಿಟ್ಟುಕೊಂಡಿದೆನೀವು ಇಲ್ಲಿ ಯಾವ ಪದಗಳನ್ನು ಬಳಸುತ್ತೀರಿ ಎಂಬುದರ ಬಗ್ಗೆ ಎಚ್ಚರಿಕೆಯಿಂದ ಇರಬೇಕು ಮತ್ತು ಸ್ವಲ್ಪ ಹೆಚ್ಚು ನಿರ್ಬಂಧಿತರಾಗಿರಬೇಕು ನಿಮ್ಮ ಕೆಲಸದ ನಂತರ ನೀವು ನಿಜವಾಗಿ ನಮೂದಿಸಿದ ಸಂಕ್ಷೇಪಣಗಳನ್ನು ಬಳಸಲು ಸಾಧ್ಯವಿಲ್ಲ ಓದುವ ಯಾವುದೇ ಹೊಸ ವ್ಯಕ್ತಿಯು ಇಲ್ಲಿ ಏನು ನಡೆಯುತ್ತಿದೆ ಎಂಬುದನ್ನು ಅರ್ಥಮಾಡಿಕೊಳ್ಳುವ ರೀತಿಯಲ್ಲಿ ಅದನ್ನು ಇರಿಸಿಕೊಳ್ಳಲು ಸಹಾಯ ಮಾಡುತ್ತದೆ ಆದ್ದರಿಂದ ರೀಡರ್ ನಿಮ್ಮ ಕೆಲಸವನ್ನು ಓದುವುದಿಲ್ಲ ಎಂದು ನೀವು ನೆನಪಿಟ್ಟುಕೊಳ್ಳಬೇಕಾದ ವಿಷಯ ಇದೇ ಅಂತ್ಯದಲ್ಲಿ ಅದು ವಿಭಿನ್ನವಾಗಿದೆ ಓದುಗನು ನಿಜವಾಗಿಯೂ ನಿಮ್ಮ ಕಾಗದದ ಮೂಲಕ ಓದುತ್ತಿದ್ದಾನೆ ಎಂದು ನೀವು ಊಹಿಸಬಹುದು ನಿಮ್ಮ ಕೆಲಸವನ್ನು ಕೊನೆಗೊಳ್ಳುವಲ್ಲಿ ನೀವು ಹೆಚ್ಚು ನಮ್ಯತೆಯನ್ನು ಹೊಂದಿದ್ದೀರಿ ಇನ್ನೂ ನೀವು ಸಂಕ್ಷಿಪ್ತ ರೀತಿಯಲ್ಲಿ ಹೋಗುತ್ತಿರುವಿರಿ ಎಲ್ಲಾ ಪ್ರಮುಖ ಫಲಿತಾಂಶಗಳನ್ನು ಉಲ್ಲೇಖಿಸಿ ಮತ್ತು ನೀವು ಭವಿಷ್ಯದ ದೃಷ್ಟಿಕೋನವನ್ನು ಸಹ ನೀಡಬಹುದು ಉದಾಹರಣೆಗೆ ನಾನು ಎರಡು ಇಂಧನಗಳ ನಡುವಿನ ಎರಡು ಹೋಲಿಕೆಗಳನ್ನು ಮತ್ತು ಒಂದು ಇಂಧನವು ಉತ್ತಮ ಎಂದು ನೀವು ಹೇಳಬಹುದು ಎಂದು ನೀವು ಹೇಳಬಹುದು ಇಂಧನ ಕಾರ್ಯಾಚರಣಾ ಸ್ಥಿತಿಯೆಂದರೆ ನೋಡಬೇಕಾದ ಹೆಚ್ಚುವರಿ ಅಂಶಗಳಲ್ಲಿ ಒಂದಾಗಿದೆ ಎಂದು ನೀವು ಹೇಳಬಹುದು ಉತ್ತಮವಾಗಿ ಕಾರ್ಯನಿರ್ವಹಿಸುತ್ತಿರುವ ಇಂಧನವು ನೀವು ಕಾರ್ಯನಿರ್ವಹಿಸುತ್ತಿರುವ ಕಾರ್ಯಾಚರಣೆಯ ಸ್ಥಿತಿಯ ಆಧಾರದ ಮೇಲೂ ಇನ್ನಷ್ಟು ಉತ್ತಮವಾಗಿಸಬಹುದು ಎಂಬುದನ್ನು ನೋಡಲು ಆದ್ದರಿಂದ ಭವಿಷ್ಯದ ದೃಷ್ಟಿಕೋನದಿಂದ ನೀವು ಅಗತ್ಯವಾಗಿ ಅಮೂರ್ತ ಸರದಿಯಲ್ಲಿ ಎಸೆಯಬೇಡಿ ಆದ್ದರಿಂದ ಅಮೂರ್ತವು ಅಂತ್ಯದಿಂದ ಭಿನ್ನವಾಗಿದೆ ಆದ್ದರಿಂದ ಇವುಗಳು ತಾಂತ್ರಿಕ ದಸ್ತಾವೇಜುಗೆ ಸಂಬಂಧಿಸಿದ ಪ್ರಮುಖ ವಿಷಯಗಳಾಗಿವೆ ಮತ್ತು ಈ ಎಲ್ಲಾ ಸಂದರ್ಭಗಳಲ್ಲಿ ನಾನು ಹೇಳಿದಂತೆ ನಿಮ್ಮ ಕೆಲಸವನ್ನು ಸಮರ್ಥವಾಗಿ ಸರಿಯಾಗಿ ತಿಳಿಸುವ ಉದ್ದೇಶವಿದೆ ಆದ್ದರಿಂದ ಕಲ್ಪನೆಯನ್ನು ಪರಿಣಾಮಕಾರಿಯಾಗಿ ತಿಳಿಸುವುದು ಆದ್ದರಿಂದ ಪ್ರತೀ ಭಾಗದಲ್ಲಿ ನೀವು ಆ ಥೀಮ್ ಪುನರಾವರ್ತಿತವಾಗುವುದನ್ನು ಕಂಡುಕೊಳ್ಳುವುದು ಹೇಗೆ ನಾವು ಪದಗಳನ್ನು ವ್ಯರ್ಥ ಮಾಡಲು ಬಯಸುವುದಿಲ್ಲ ಸಂಪೂರ್ಣ ಡಾಕ್ಯುಮೆಂಟ್ನಲ್ಲಿ ನಿಮ್ಮ ಡಾಕ್ಯುಮೆಂಟಿನಲ್ಲಿ ದಕ್ಷತೆಯ ಈ ಪರಿಕಲ್ಪನೆಯು ನಿಮಗೆ ಪರಿಣಾಮ ಬೀರುವಂತಹ ಕೆಲವು ವಿಷಯಗಳನ್ನು ತೋರಿಸುತ್ತದೆ ಆ ಭಾಷೆ ಮತ್ತು ವಿವರಣೆ ಎರಡು ಇವೆ ಸರಿ ಆದ್ದರಿಂದ ಭಾಷೆ ಮತ್ತು ವಿವರಣೆ ನಿಮ್ಮ ಡಾಕ್ಯುಮೆಂಟ್ನ ವಿವಿಧ ಭಾಗಗಳಲ್ಲಿ ಕಂಡುಬರುವ ಎರಡು ನಿಯತಾಂಕಗಳಾಗಿವೆ ಭಾಷೆ ಮತ್ತು ವಿವರಣೆಗಳು ನಿಮ್ಮ ಡಾಕ್ಯುಮೆಂಟ್ನ ವಿವಿಧ ಭಾಗಗಳಲ್ಲಿ ಕಂಡುಬರುವ ಎರಡು ಮಾನದಂಡಗಳು ಮತ್ತು ಅವು ಪರಿಣಾಮಕಾರಿಯಾಗಿ ಕಲ್ಪನೆಯನ್ನು ರವಾನಿಸುವ ಈ ಪರಿಕಲ್ಪನೆಯಲ್ಲಿ ಬಹಳ ವಿಮರ್ಶಾತ್ಮಕವಾಗಿರುತ್ತವೆ ಆದ್ದರಿಂದ ಉದಾಹರಣೆಗೆ ಭಾಷೆಗೆ ಸಂಬಂಧಿಸಿದಂತೆ ಮತ್ತೆ ನೀವು ಸಾಹಿತ್ಯ ಸಾಹಿತ್ಯ ಸಾಹಿತ್ಯ ಮತ್ತು ಇತರ ಸಾಹಿತ್ಯದಲ್ಲಿ ಓದುವ ಸಾಮಾನ್ಯ ಸಾಹಿತ್ಯದಲ್ಲಿ ನೀವು ಓದುವ ಕವಿತೆ ಇರಬಹುದು ಸರಳ ಸರಳವಾದ ಸ್ಪಷ್ಟ ವಾಕ್ಯಗಳನ್ನು ಬರೆಯಲು ಪ್ರಯತ್ನಿಸುವುದರಲ್ಲಿ ಕಡಿಮೆ ಮಹತ್ವವಿದೆ ಜನರು ಕೆಲವು ಹೂವಿನ ಭಾಷೆಯನ್ನು ಬರೆಯಲು ಬಯಸುತ್ತಾರೆ ಇತ್ಯಾದಿ ಮತ್ತು ಆದ್ದರಿಂದ ನೀವು ಆ ರೀತಿಯ ಸಾಹಿತ್ಯವನ್ನು ಓದಿದಾಗ ಅದು ತಾಂತ್ರಿಕ ಕಾಗದದ ಬಳಕೆಗೆ ತಪ್ಪು ಉದಾಹರಣೆಯಾಗಿದೆ ತಾಂತ್ರಿಕ ಪತ್ರಿಕೆಯಲ್ಲಿ ನೀವು ಅದನ್ನು ಸರಿಯಾಗಿ ಇರಿಸಲು ಬಯಸುತ್ತೀರಿ ನೇರವಾಗಿ ಮುಂದಕ್ಕೆ ನೀವು ಏನು ಕೆಲಸ ಮಾಡುತ್ತಿದ್ದೀರಿ ಎಂಬುದರ ಸ್ಪಷ್ಟ ವಿವರಣೆ ಜನರು ಮಾಡುವ ಸಾಮಾನ್ಯ ತಪ್ಪುಗಳು ಕೆಲವು ಮೊದಲಿನಿಂದಲೂ ಬಹಳ ದೀರ್ಘವಾದ ವಾಕ್ಯಗಳನ್ನು ಬರೆಯುತ್ತವೆ ಒಂದು ಶಿಕ್ಷೆಯು ಸುದೀರ್ಘ ಅಥವಾ ಇಲ್ಲವೇ ಎಂಬ ಸರಳವಾದ ಗೇಜ್ ನೀವು ಶಿಕ್ಷೆಯನ್ನು ಓದಿದಾಗ ನೀವು ವಾಕ್ಯದ ಅಂತ್ಯವನ್ನು ತಲುಪಿದಾಗ ನೀವು ವಾಕ್ಯದ ಪ್ರಾರಂಭವನ್ನು ಮರೆತುಬಿಡಬಾರದು ನೀವು ಅಂತ್ಯದವರೆಗೂ ಓದುವಂತಿಲ್ಲ ತದನಂತರ ಮತ್ತೊಮ್ಮೆ ಇದ್ದಕ್ಕಿದ್ದಂತೆ ವಾಕ್ಯವು ಹೇಗೆ ಪ್ರಾರಂಭವಾಯಿತು ಎಂಬುದರ ಬಗ್ಗೆ ನೀವು ಖಚಿತವಾಗಿಲ್ಲ ಆದ್ದರಿಂದ ನೀವು ಹಿಂತಿರುಗಿ ಮತ್ತೆ ವಾಕ್ಯವನ್ನು ಓದಿ ಮೂಲಭೂತವಾಗಿ ಓದುಗರು ಇದನ್ನು ಸಮರ್ಥವಾಗಿ ಓದಬಹುದು ಒಂದೇ ರೀತಿಯಾಗಿ ಅವರು ವಾಕ್ಯದಿಂದ ವಾಕ್ಯಕ್ಕೆ ವಾಕ್ಯಕ್ಕೆ ಹೋಗಬಹುದು ಮತ್ತು ಜನರು ಮಾಡುವ ಇತರ ತಪ್ಪುಗಳು ಸ್ಪಷ್ಟವಾದಂತಹ ಪದಗುಚ್ಛಗಳನ್ನು ಬಳಸುತ್ತಿವೆ ಹಾಗಾಗಿ ಕೆಲವು ಸಂಶೋಧನೆಗಳನ್ನು ವ್ಯಕ್ತಪಡಿಸುವ ಹೇಳಿಕೆಯನ್ನು ಅಸಮರ್ಪಕ ಮತ್ತು ಸೊಕ್ಕಿನ ರೀತಿಯಲ್ಲಿ ಪರಿಗಣಿಸಲಾಗುತ್ತದೆ ಆದ್ದರಿಂದ ಆದರ್ಶಪ್ರಾಯವಾಗಿ ನೀವು ತಪ್ಪಿಸಿಕೊಳ್ಳಬೇಕಾದ ಪದಗುಚ್ಛಗಳು ಭಾಷೆಯು ನೀವು ಯಾವ ರೀತಿಯ ಭಾಷೆಗಳನ್ನು ಸ್ವೀಕಾರಾರ್ಹ ಎಂಬುದರ ಮೇಲೆ ನೀವು ಪತ್ರ ಓದುವ ಅನುಭವವನ್ನು ಅನುಭವಿಸುವಿರಿ ಆದರೆ ಮೂಲಭೂತವಾಗಿ ನೀವು ಅದನ್ನು ಸರಳವಾಗಿ ಇಟ್ಟುಕೊಳ್ಳಬೇಕು ಅದನ್ನು ಸರಳವಾಗಿ ಇರಿಸಿ ಅದನ್ನು ಸ್ವಚ್ಛವಾಗಿರಿಸಿಕೊಳ್ಳಿ ಆದ್ದರಿಂದ ಒಬ್ಬ ವ್ಯಕ್ತಿಯು ವಾಕ್ಯವನ್ನು ಓದುತ್ತಾನೆ ವಾಕ್ಯದಲ್ಲಿ ನೀವು ಹೇಳಲು ಪ್ರಯತ್ನಿಸುತ್ತಿರುವುದನ್ನು ಅರ್ಥಮಾಡಿಕೊಳ್ಳುವುದು ಮತ್ತು ಮುಂದಿನ ವಾಕ್ಯಕ್ಕೆ ಚಲಿಸುತ್ತದೆ ಮತ್ತು ಅದನ್ನು ಮತ್ತೆ ಪುನಃ ಓದಬೇಕಾಗಿಲ್ಲ ತದನಂತರ ವಿವರಣೆ ನಿಮಗೆ ಲಭ್ಯವಿರುವ ವಿಶಾಲವಾದ ವಿವರಣೆಯನ್ನು ಹೊಂದಿದೆ ನೀವು ಗ್ರಾಫ್ಗಳನ್ನು ಹೊಂದಬಹುದು ಸ್ಕೀಮ್ಯಾಟಿಕ್ಸ್ ಹೊಂದಬಹುದು ಛಾಯಾಚಿತ್ರಗಳನ್ನು ಹೊಂದಬಹುದು ನೀವು ವಿವಿಧ ರೀತಿಯ ಚಾರ್ಟ್ಗಳನ್ನು ಮತ್ತು ವಿವಿಧ ರೀತಿಯ ಸೂಕ್ಷ್ಮ ಗ್ರಾಫ್ಗಳನ್ನು ಹೊಂದಬಹುದು ಇತ್ಯಾದಿ ಆದ್ದರಿಂದ ನೀವು ವಿವೇಚನೆಯಿಂದ ಆಯ್ಕೆ ಮಾಡಬೇಕು ಆ ಸಚಿತ್ರ ವಿವರಣೆ ಏನು ನೀವು ಸರಿಯಾಗಿ ತಿಳಿಸಲು ಪ್ರಯತ್ನಿಸುತ್ತಿರುವ ಕಲ್ಪನೆಯನ್ನು ಅತ್ಯುತ್ತಮವಾಗಿ ತಿಳಿಸುತ್ತದೆ ಆಗಾಗ್ಗೆ ಒಂದು ವಿವರಣೆಯನ್ನು ಒಟ್ಟಿಗೆ ಸೇರಿಸುವುದರಿಂದ ನೀವು ನಿಜವಾಗಿಯೂ ಸೃಜನಶೀಲತೆಗೆ ಒಳಪಡುವ ಸ್ಥಳವು ಮಾಹಿತಿಯನ್ನು ಕುತೂಹಲಕರವಾಗಿ ತಿಳಿಸುವ ಒಂದು ಕುತೂಹಲಕಾರಿ ಮತ್ತು ಉತ್ತಮವಾದ ಮಾರ್ಗವಾಗಿದೆ ನೀವು ವಿವಿಧ ಪರಿಸ್ಥಿತಿಗಳಲ್ಲಿ ನಡೆಸಿದ ಪ್ರಯೋಗಗಳ ಹೆಚ್ಚಿನ ಮಾಹಿತಿಯಿದೆ ಆದರೆ ನೀವು ಆ ಎಲ್ಲಾ ಪ್ರಯೋಗಗಳನ್ನು ಸಾರಾಂಶಪಡಿಸುವ ಬಹಳ ಸರಳವಾದ ಸರಳ ಕೋಷ್ಟಕವನ್ನು ಮಾಡಿದರೆ ಓದುಗರು ಆ ಟೇಬಲ್ನಲ್ಲಿ ನೋಡಿದಾಗ ತ್ವರಿತ ನೋಟದಲ್ಲಿ ಅವು ಒಂದು ಕಲ್ಪನೆಯನ್ನು ಪಡೆಯುತ್ತವೆ ನೀವು ಮಾಡಿದ್ದ ಎಲ್ಲಾ ಶ್ರೇಣಿಯ ನಿಯತಾಂಕಗಳು ಮತ್ತು ನೀವು ಹೈಲೈಟ್ ಮಾಡಲು ಪ್ರಯತ್ನಿಸುತ್ತಿರುವ ಪ್ರಮುಖ ಅಂಶಗಳು ಯಾವುವು ನಂತರ ನಿಮ್ಮ ಕಾಗದದ ಉಳಿದ ಭಾಗವನ್ನು ಓದುವ ಓದುಗರ ಸಾಮರ್ಥ್ಯದಲ್ಲಿ ದೊಡ್ಡ ವ್ಯತ್ಯಾಸವನ್ನು ಉಂಟುಮಾಡುತ್ತದೆ ನೀವು ಇದನ್ನು ಉಲ್ಲೇಖಿಸುತ್ತಲೇ ಇರಬಹುದು ನಿಮಗೆ ಗೊತ್ತಾ ಟೇಬಲ್ ಆಗಾಗ್ಗೆ ಟೇಬಲ್ನಲ್ಲಿ ಹೇಳುವುದಾದರೆ ಈ ಟೇಬಲ್ ಅಂತಹ ಮತ್ತು ನೀವು ನಿರ್ದಿಷ್ಟ ಐಟಂ ಅನ್ನು ಹೈಲೈಟ್ ಮಾಡಿರುವಿರಿ ಮತ್ತು ಆ ಪ್ಯಾರಾಗ್ರಾಫ್ನಲ್ಲಿ ಅನುಸರಿಸುವ ವಿವರಣೆ ಆ ಐಟಂಗೆ ಸಂಬಂಧಿಸಿದೆ ಆದ್ದರಿಂದ ಅವರು ಕಾಗದವನ್ನು ಓದಿದಂತೆ ಅವರು ಈ ಟೇಬಲ್ ಅನ್ನು ಉಲ್ಲೇಖವಾಗಿ ಬಳಸಬಹುದು ಮತ್ತು ಅವರು ಪೂರ್ಣಗೊಳಿಸಿದಾಗ ಈ ಟೇಬಲ್ ಅವರಿಗೆ ಆ ಫಲಿತಾಂಶವನ್ನು ಸಂಕ್ಷಿಪ್ತಗೊಳಿಸುವ ಉತ್ತಮ ಮಾರ್ಗವನ್ನು ನೀಡುತ್ತದೆ ಮತ್ತು ನಿಮ್ಮೊಂದಿಗೆ ಒಪ್ಪಿಕೊಳ್ಳುವುದು ಕೂಡಾ ನೀವು ವಿಶಾಲವಾದ ಫಲಿತಾಂಶಗಳನ್ನು ಆಧರಿಸಿ ಕೆಲವು ವಾದಗಳನ್ನು ಮಾಡಲು ಪ್ರಯತ್ನಿಸುತ್ತಿರುವಾಗ ನಿಮಗೆ ತಿಳಿದಿದೆ ನಿಮ್ಮ ದೃಷ್ಟಿಕೋನದಿಂದ ಸರಿಹೊಂದುವಂತೆ ಈ ಟೇಬಲ್ ನಿಮ್ಮ ವಾದವನ್ನು ಗಮನಹರಿಸಲು ಸಹಾಯ ಮಾಡುತ್ತದೆ ಆದ್ದರಿಂದ ಆ ವಿವರಣೆಯನ್ನು ಮಾಡುವುದು ಬಹಳ ಮುಖ್ಯ ಮತ್ತು ನೀವು ವಿವರಣೆಯ ಸಂಕೀರ್ಣತೆಯ ಮಟ್ಟವನ್ನು ಸಹ ಅರ್ಥಮಾಡಿಕೊಳ್ಳುವಿರಿ ಆದ್ದರಿಂದ ಉದಾಹರಣೆಗೆ ಕೆಲವೊಮ್ಮೆ ನೀವು ತೀರ್ಪು ಮಾಡಬೇಕು ನೀವು ಸೌರ ಫಲಕವಿದೆ ಎಂದು ಸರಳವಾಗಿ ಹೇಳುವುದನ್ನು ನಾವು ಹೇಳುತ್ತೇವೆ ಆದ್ದರಿಂದ ನಿಮಗೆ ಕೆಲವು ಉಪಗ್ರಹವಿದೆ ಮತ್ತು ಅದರೊಂದಿಗೆ ಸೌರ ಫಲಕವಿದೆ ಒಂದು ನಿರ್ದಿಷ್ಟ ಉಪಗ್ರಹವು ಎರಡು ಸೌರ ಫಲಕಗಳನ್ನು ಹೊಂದಿದೆಯೆಂದು ಮತ್ತು ಈ ವಿಧಾನದಲ್ಲಿ ಅವು ನಿಯೋಜಿತವಾಗುತ್ತವೆ ಈ ರಚನೆಯ ಏಕೈಕ ಉದ್ದೇಶವೆಂದರೆ ನೀವು ಎಲ್ಲವನ್ನು ಮಾಡಲು ಪ್ರಯತ್ನಿಸುತ್ತಿದ್ದರೆ ಈ ಪ್ರಕೃತಿಯ ಒಂದು ರೂಪರೇಖೆಯು ಸಾಕಾಗುತ್ತದೆ ಮತ್ತೊಂದೆಡೆ ನೀವು ನಿಜವಾಗಿಯೂ ಉಪಗ್ರಹದ ಛಾಯಾಚಿತ್ರವನ್ನು ಹಾಕಿದರೆ ನೀವು ಸಾಕಷ್ಟು ವೈರಿಂಗ್ ಇತ್ಯಾದಿಗಳನ್ನು ಕಾಣಬಹುದು ಇತರ ವಿವರಗಳು ನೀವು ಈ ಉಪಗ್ರಹದ ಮೇಲೆ ಪ್ರತಿಫಲಿತ ಮೇಲ್ಮೈಯನ್ನು ಹೊಂದಿರುತ್ತದೆ ಇದು ಅದಕ್ಕೆ ಸಂಬಂಧಿಸಿದ ಕೆಲವು ನೆರಳು ಹೊಂದಿರುತ್ತದೆ ಅದರೊಂದಿಗೆ ಸಂಬಂಧಿಸಿದ ಕೆಲವು ಇತರ ನೆರಳು ಇತರ ಮಾಹಿತಿಯ ಬಹಳಷ್ಟು ಇರುತ್ತದೆ ಇಲ್ಲಿ ಸಾಕಷ್ಟು ಮಾಹಿತಿಯು ಇರುತ್ತದೆ ಅದು ನಂತರ ಸರಿಯಾಗಿ ತುಂಬಾ ಗಮನವನ್ನು ಸೆಳೆಯುತ್ತದೆ ಆದ್ದರಿಂದ ಇದು ಸಮವಸ್ತ್ರವಾಗಿರಬಾರದು ಇದು ಕೆಲವು ಬೆಸ ಆಕಾರ ಮತ್ತು ಅದಕ್ಕಿಂತಲೂ ಹೆಚ್ಚಾಗಿರಬಹುದು ಆದ್ದರಿಂದ ಇತರ ವಿವರಗಳನ್ನು ನೀವು ನೋಡಿದಾಗ ಗಮನವನ್ನು ಕೇಂದ್ರೀಕರಿಸಬಹುದು ನೀವು ಓದುಗರಿಗೆ ತಿಳಿಸಲು ಪ್ರಯತ್ನಿಸುತ್ತಿರುವ ಒಂದು ಮಾಹಿತಿಯನ್ನು ಬಹಳ ಪರಿಣಾಮಕಾರಿಯಾಗಿ ತಿಳಿಸುವಂತಹ ರೀತಿಯ ವಿವರಣೆಯನ್ನು ನೀವು ನಿರ್ಧರಿಸಬೇಕು ಆದುದರಿಂದ ನೀವು ಆರಿಸಬೇಕಾದ ಕಾರಣವೇನೆಂದರೆ ಒಂದು ಛಾಯಾಚಿತ್ರವು ಸಮಂಜಸವೇ ಅಥವಾ ಸ್ಕೀಮಾಟಿಕ್ ಕೀಸ್ ಅರ್ಥದಲ್ಲಿ ಟೇಬಲ್ ಅರ್ಥವಾಗಿದೆಯೇ ಅಥವಾ ಗ್ರಾಫ್ ಸಮಂಜಸವಾಗಿದೆಯೆ ಎಂದು ನೀವು ಮಾಡಬೇಕಾದ ಎಲ್ಲಾ ವಿಧಾನಗಳು ಇವು ಏಕೆಂದರೆ ಟೇಬಲ್ ಸಂಪೂರ್ಣ ಸಂಖ್ಯೆಯ ಸಂಖ್ಯೆಯನ್ನು ನೀಡುತ್ತದೆ ನಿಮಗೆ ಇಲ್ಲಿ ಬಹಳಷ್ಟು ಸಂಖ್ಯೆಯ ಸಂಖ್ಯೆಗಳು ಇವೆ ಆದ್ದರಿಂದ ನೀವು ಒಂದು ಟೇಬಲ್ನಲ್ಲಿ ಸಾಕಷ್ಟು ಸಂಖ್ಯೆಯ ಸಂಖ್ಯೆಗಳನ್ನು ಹೊಂದಿದ್ದರೆ ಕೆಲವೊಮ್ಮೆ ನೀವು ಹೇಳಲು ಪ್ರಯತ್ನಿಸುತ್ತಿರುವ ಕಲ್ಪನೆಯನ್ನು ತಕ್ಷಣವೇ ತಿಳಿಸುವುದಿಲ್ಲ ಮತ್ತೊಂದೆಡೆ ಅದೇ ರೀತಿಯ ಟೇಬಲ್ ನೀವು ಅದನ್ನು ಕೆಲವು ರೀತಿಯ ಗ್ರಾಫ್ ಎಂದು ಗುರುತಿಸಿದರೆ ನಿಮಗೆ ತಿಳಿದಿದೆ ಮತ್ತು ಅದು ನಿಮಗೆ ತೋರಿಸಿದೆ ಈ ಮೇಜಿನು ಗರಿಷ್ಠ ಸ್ಥಾನದಲ್ಲಿರುವ ಮಾಹಿತಿಯನ್ನು ತಿಳಿಸಲು ಈ ಗ್ರಾಫ್ ಉತ್ತಮ ಸ್ಥಾನದಲ್ಲಿದೆ ಈ ಟೇಬಲ್ ಸ್ಥಾನದಲ್ಲಿರುತ್ತದೆ ನೀವು ಇಲ್ಲಿ ವಿವಿಧ x y ಮೌಲ್ಯಗಳನ್ನು ಹೊಂದಿದ್ದರೆ ಇಲ್ಲಿ x y ಮೌಲ್ಯಗಳ ವ್ಯಾಪಕ ಶ್ರೇಣಿಯು ನಿಮಗೆ ತಿಳಿದಿದ್ದರೆ ನಿಮಗೆ 4 ರಿಂದ 4 16 ಸಂಯೋಜನೆಗಳು ಇಲ್ಲಿವೆ ಅಲ್ಲಿ 16 ನಿರ್ದೇಶಾಂಕಗಳನ್ನು ನಾನು ಕೆಳಗೆ ಹಾಕಿದರೆ x ಮತ್ತು y ಮೌಲ್ಯಗಳ ಅದು ಗರಿಷ್ಟ ಎಂದು ತಕ್ಷಣವೇ ತಿಳಿಸುವುದಿಲ್ಲ ಅದೇ 16 ಅಂಕಗಳು ನಾನು ಇಲ್ಲಿ ಕಥಾವಸ್ತುವನ್ನು ಹೊಂದಿದ್ದರೆ ಇಲ್ಲಿ ನಾನು ಎಲ್ಲ ಅಂಶಗಳನ್ನು ಇಲ್ಲಿ ಯೋಜಿಸಲಾಗಿದೆ ಮತ್ತು ನಾನು ಗರಿಷ್ಠವನ್ನು ತೋರಿಸುತ್ತಿದ್ದೇನೆ ಅದು ಗರಿಷ್ಠವಾದುದು ಎಂದು ತೋರಿಸುವ ಒಂದು ಉತ್ತಮವಾದ ಮಾರ್ಗವಾಗಿದೆ ಆದ್ದರಿಂದ ನಿಮಗೆ ಆಯ್ಕೆ ಇದೆ ಮತ್ತು ನೀವು ಬುದ್ಧಿವಂತಿಕೆಯಿಂದ ಈ ಆಯ್ಕೆಯನ್ನು ಸರಿಯಾಗಿ ಬಳಸಬೇಕು ಹಾಗಾಗಿ ಸಾರಾಂಶವನ್ನು ಹೇಳಬೇಕೆಂದು ನಾವು ಯೋಚಿಸುತ್ತೇವೆ ಇಂದು ನಾವು ತಾಂತ್ರಿಕ ಬರವಣಿಗೆಯ ಬಗ್ಗೆ ಮಾತನಾಡಿದ್ದೇವೆ ನಾನು ತಾಂತ್ರಿಕ ಬರವಣಿಗೆಯನ್ನು ಇತರ ರೂಪಗಳ ಸಾಹಿತ್ಯದೊಂದಿಗೆ ಹೋಲಿಸಿದ್ದೇನೆ ಮತ್ತು ನಿಮಗೆ ತಿಳಿದಿರಬಹುದೆಂದು ಬರೆಯುತ್ತಿದ್ದೇನೆ ಈ ವಿಭಿನ್ನ ರೂಪಗಳ ನಡುವಿನ ಭಿನ್ನತೆಗಳ ಬಗ್ಗೆ ಹೈಲೈಟ್ ಮಾಡಲು ಪ್ರಯತ್ನಿಸಿದ್ದೇನೆ ನಾವು ತಾಂತ್ರಿಕ ದಾಖಲೆಯ ಎಲ್ಲಾ ವಿವಿಧ ಭಾಗಗಳಲ್ಲೂ ನಡೆದುಕೊಂಡು ಹೋಗಿದ್ದೇವೆ ಮತ್ತು ಒಂದು ಆರಂಭವು ಇದೆ ಎಂದು ನೀವು ನೋಡಿದ್ದೀರಿ ಮಧ್ಯ ಇದೆ ಮತ್ತು ಅಂತ್ಯಗೊಳ್ಳುತ್ತದೆ ಮತ್ತು ಈ ಪ್ರತಿಯೊಂದು ಅಂಶಗಳಲ್ಲೂ ಹೊರಗಿರುವ ಕೆಲವು ವಿಷಯಗಳಿವೆ ನಿಮ್ಮ ಬರವಣಿಗೆಯನ್ನು ಉತ್ತಮಗೊಳಿಸುವುದು ಯಾವುದು ಹೊರತುಪಡಿಸಿರುವುದು ನಿಮ್ಮ ನಿಕಟತೆ ನೀವು ಪರಿಚಿತರಾದರೆ ನೀವು ತಾಂತ್ರಿಕ ದಾಖಲೆಯನ್ನು ಬರೆಯುವಾಗ ಡಾಕ್ಯುಮೆಂಟ್ ಅನ್ನು ಸರಿ ನಿರೀಕ್ಷಿಸುವಂತೆ ಮಾಡಲು ಸುಲಭವಾಗುತ್ತದೆ ಹಾಗಾಗಿ ಈ ಮಾಹಿತಿಯು ಈಗ ತಾಂತ್ರಿಕ ದಾಖಲೆಗಳ ವಿಮರ್ಶಾತ್ಮಕ ಓದುಗರಾಗಲು ನಿಮಗೆ ಸಹಾಯ ಮಾಡುತ್ತದೆ ಮತ್ತು ತಾಂತ್ರಿಕ ದಾಖಲೆಗಳ ಉತ್ತಮ ಬರಹಗಾರರಾಗಲು ಸಹಾಯ ಮಾಡುತ್ತದೆ ಇದರಿಂದಾಗಿ ನಿಮ್ಮ ಕರಡುಗಳು ಹೆಚ್ಚು ಉತ್ತಮವಾಗಿದ್ದು ಅವುಗಳು ತುಂಬಾ ಸಮ್ಮತವಾಗಿದೆ